ಡಿಸಾಸ್ಟರ್ ರಿಕವರಿ ಮತ್ತು ಬಿಲ್ಡ್ ಬ್ಯಾಕ್ ಬೆಟರ್ ಕೋರ್ಸ್ಗೆ ಸುಸ್ವಾಗತ ನನ್ನ ಹೆಸರು ರಾಮ್ ಸತೀಶ್ ನಾನು IIT ರೂರ್ಕಿಯ ಆರ್ಕಿಟೆಕ್ಚರ್ ಮತ್ತು ಪ್ಲಾನಿಂಗ್ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿದ್ದೇನೆ ಇಂದು ನಾನು ಭಾರತದಲ್ಲಿ ತಾತ್ಕಾಲಿಕ ಆಶ್ರಯ ನಿರ್ಮಾಣದ ಬಗ್ಗೆ ಮಾತನಾಡಲಿದ್ದೇನೆ ಆದ್ದರಿಂದ ಈ ಉಪನ್ಯಾಸದಲ್ಲಿ ನಾನು 2002 ರಲ್ಲಿ ಪ್ರಾರಂಭವಾದ ಗುಜರಾತ್ ಭೂಕಂಪದ ಬಗ್ಗೆ ಮತ್ತು ಈ ಎಲ್ಲಾ 3 ಕೇಸ್ ಸ್ಟಡೀಸ್ಗಳೊಂದಿಗೆ ನಾನು ವಿವಿಧ ರೀತಿಯ ಉದಾಹರಣೆಗಳನ್ನು ಮತ್ತು ನನ್ನದೇ ಆದ ವೈಯಕ್ತಿಕ ಸಂವಹನವನ್ನು ಮಾಡಲಿದ್ದೇನೆ ತದನಂತರ 2004 ರಲ್ಲಿ ಸುನಾಮಿ ಚೇತರಿಕೆ ಕಾರ್ಯಕ್ರಮಗಳು ಮತ್ತು 2005 ರಲ್ಲಿ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಭೂಕಂಪದ ಚೇತರಿಕೆ ಕಾರ್ಯಕ್ರಮಗಳು ನಡೆದಿತ್ತು ಆದ್ದರಿಂದ ಇವೆಲ್ಲವೂ ನನ್ನ ಅನುಭವಗಳು ಇವುಗಳೊಂದಿಗೆ ನನ್ನ ಕೆಲವು ವೈಯಕ್ತಿಕ ಸಂವಹನಗಳು ಅಥವಾ ನನ್ನ ಕೆಲಸ ಮತ್ತು ನನ್ನ ಅಧ್ಯಯನದ ವಿವಿಧ ಅಂಶಗಳು ಮತ್ತು 2002 ರ ಆರಂಭದಲ್ಲಿ ಗುಜರಾತ್ ಭೂಕಂಪದ ವಿಪತ್ತು ಸಂಭವಿಸಿದಾಗ ಆದ್ದರಿಂದ ಕಚ್ ಜಿಲ್ಲೆಯು ಪ್ರಮುಖವಾಗಿ ಪೀಡಿತವಾಗಿದೆ ಮತ್ತು ಇದು ಪ್ರಮುಖ ಭೂಕಂಪಗಳಲ್ಲಿ ಒಂದಾಗಿದೆರೆಕ್ಟರ್ ಮಾಪನ ರೆಕಾರ್ಡಿಂಗ್ 7 5 ಮತ್ತು ಇದು ನಗರ ಮಟ್ಟದಲ್ಲಿ ಮತ್ತು ಗ್ರಾಮೀಣ ಮಟ್ಟದಲ್ಲಿ ಭಾರಿ ವಿನಾಶವನ್ನು ಹೊಂದಿದೆ ಮತ್ತು ಇದು ಹಳ್ಳಿಯೊಂದರ ಪುನರ್ನಿರ್ಮಾಣದ ವಿನ್ಯಾಸವಾಗಿದೆ ಗ್ರಾಮಗಳು ಕಚ್ ಜಿಲ್ಲೆಯ ಪುನರ್ನಿರ್ಮಾಣಗೊಂಡ ಗ್ರಾಮಗಳ ನಕ್ಷೆ ಇದನ್ನು ನಾವು GSDMP ಎಂದು ಕರೆಯುವ ಗುಜರಾತ್ ವಿಪತ್ತು ನಿರ್ವಹಣಾ ಯೋಜನೆಯಿಂದ ಅಭಿವೃದ್ಧಿಪಡಿಸಲಾಗಿದೆ ಮತ್ತು ಇದು ಗುಜರಾತ್ ರಾಜ್ಯವು ವಾಸ್ತವವಾಗಿ ಸಮುದಾಯದ ಭಾಗವಹಿಸುವಿಕೆ ಮತ್ತು ಕೆಲವು ಮಾರ್ಗಸೂಚಿಗಳನ್ನು ಅಭಿವೃದ್ಧಿಪಡಿಸುವ ಅತ್ಯಂತ ಸಕ್ರಿಯ ಉಪಕ್ರಮವನ್ನು ತೆಗೆದುಕೊಂಡ ಸಮಯವಾಗಿದೆ GSDMA ನಿಯಂತ್ರಕ ಅಂಶಗಳು ಮರುಹೊಂದಿಸುವ ಪ್ರಕ್ರಿಯೆ ಆದ್ದರಿಂದ ಈ ಕಟ್ಟಡಗಳನ್ನು ಹೇಗೆ ಮರುನಿರ್ಮಾಣ ಮಾಡುವುದು ಮತ್ತು ಹೇಗೆ ಮರುಸ್ಥಾಪಿಸುವುದು ಎಂಬುದರ ಕುರಿತು ಅವರಿಗೆ ಮಾರ್ಗದರ್ಶನವನ್ನು ಒದಗಿಸುವತ್ತ ನೋಡಿದೆ ಆದ್ದರಿಂದ ಅಲ್ಲಿಯೇ ತಾಂತ್ರಿಕ ಅಂಶಗಳು ಸಹ ಚಿತ್ರದಲ್ಲಿ ಬರುತ್ತವೆ ಮತ್ತು ಅನೇಕ NGO ಗಳು ಭಾಗವಹಿಸುವ ಆಸಕ್ತಿ ತೋರಿಸಿವೆ ಉದಾಹರಣೆಗೆ ಹುನ್ನಾರಶಾಲಾ ಒಂದು NGO ಮತ್ತು ಕ್ಯಾಥೋಲಿಕ್ ಪರಿಹಾರ ಸೇವೆಗಳು ಆದ್ದರಿಂದ ಗುಜರಾತ್ ಭೂಕಂಪದಲ್ಲಿ ಭಾಗವಹಿಸುವ ವಿಧಾನಗಳನ್ನು ವಾಸ್ತವವಾಗಿ ಪ್ರತಿಪಾದಿಸಿದ ಅನೇಕ ಎನ್ಜಿಒಗಳಿವೆ ಆದ್ದರಿಂದ ಇಂದು ನಾನು ನಿಮ್ಮೊಂದಿಗೆ ಚರ್ಚಿಸಲು ಹೊರಟಿರುವುದು ದುರಂತದ ನಂತರ ಶಾಶ್ವತ ಪುನರ್ನಿರ್ಮಾಣ ಹಂತಕ್ಕೆ ಬರುವ ಮೊದಲು ಮತ್ತು ಪರಿಹಾರ ಹಂತಕ್ಕೆ ಬಂದ ತಕ್ಷಣ ಇಲ್ಲಿಯೇ ಪರಿವರ್ತನೆಯ ಆಶ್ರಯ ಸ್ಥಳವಾಗಿದೆ ಅವರಿಗೆ ತಾತ್ಕಾಲಿಕ ಆಶ್ರಯವನ್ನು ಒದಗಿಸಲಾಗಿದೆ ಮತ್ತು ಅವು ಹೇಗೆ ಕ್ರಮೇಣವಾಗಿ ರೂಪುಗೊಂಡವು ಅಥವಾ ಶಾಶ್ವತವಾದ ಆಶ್ರಯ ಪ್ರಕ್ರಿಯೆಯಾಗಿ ಮುಂದುವರೆದಿದೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ನಾನು ಅದರ ಬಗ್ಗೆ ಮಾತನಾಡುವ ಹಂತ ಇದಾಗಿದೆ ಮತ್ತು ಈ ನಕ್ಷೆಯಿಂದ ನೀವು ಕಚ್ನಲ್ಲಿ ಸಂಭವಿಸಿದ ಹಾನಿಯ ಪ್ರಮಾಣವನ್ನು ಮತ್ತು ಅನೇಕ ಎನ್ಜಿಒಗಳು ಕ್ಯಾಥೋಲಿಕ್ ಪರಿಹಾರ ಸೇವೆಗಳು ಹುನ್ನಾರಶಾಲಾ ಕ್ಯಾರಿಟಾಸ್ನಿಂದ ಪುನರ್ನಿರ್ಮಾಣ ಚಟುವಟಿಕೆಗಳ ಪ್ರಮಾಣವನ್ನು ನೋಡಬಹುದು ಗುಜರಾತಿಗೆ ಅನೇಕ NGO ಗಳು ತಮ್ಮ ಸಹಾಯ ಹಸ್ತವನ್ನು ನೀಡಲು ಬಂದವು ಆದ್ದರಿಂದ ಇವೆಲ್ಲವೂ ನನ್ನ ಕೆಲವು ಪ್ರಾಥಮಿಕ ಕೇಸ್ ಸ್ಟಡಿ ನಿಮಗೆ ತಿಳಿದಿರುವ ಪುರಾವೆಗಳಾಗಿವೆ ಇದರಂತೆ ನೀವು ನೋಡುತ್ತಿರುವುದು RCC ನಿರ್ಮಾಣದ ಆಧುನಿಕ ಮನೆ ಮತ್ತು ಇಟ್ಟಿಗೆ ಮತ್ತು ಕಾಂಕ್ರೀಟ್ ನಿರ್ಮಾಣವು ಸಂಪೂರ್ಣವಾಗಿ ಹಾಳಾಗಿದೆ ಮತ್ತು ಇದು ಪಕ್ಕಾ ಮನೆಯಾಗಿದ್ದು ಸಂಪೂರ್ಣವಾಗಿ ಹಾಳಾಗಿದೆ ಆದರೆ ನೀವು ಸ್ಥಳೀಯ ಭಾಷೆಯಲ್ಲಿ ಈ ಸಾಂಪ್ರದಾಯಿಕ ಆಶ್ರಯ ರೂಪಗಳನ್ನು ನೋಡಬಹುದು ಅವರು ಭೋಂಗಾಸ್ ಎಂದೂ ಕರೆಯುತ್ತಾರೆ ಇದು ಸಾಮಾನ್ಯವಾಗಿ ವೃತ್ತಾಕಾರದ ಆಕಾರದಲ್ಲಿದೆ ಮತ್ತು ಕೆಲವು ಸಂದರ್ಭಗಳಲ್ಲಿ ಅವು ಒಂದು ರೀತಿಯ ಆಯತಾಕಾರದ ಆಕಾರದಲ್ಲಿರುತ್ತವೆ ಆದ್ದರಿಂದ ಇಲ್ಲಿ ನೀವು ನೋಡುತ್ತಿರುವುದು ಇವು ಭೂಕಂಪಗಳನ್ನು ವಿರೋಧಿಸಿವೆ ಇವುಗಳನ್ನು ನಾನು ಒಂದು ವರ್ಷದ ಅವಧಿಯಲ್ಲಿ ಮಾತನಾಡುತ್ತಿದ್ದೇನೆ ನೀವು ನೋಡುತ್ತಿರುವ ಪುರಾವೆಗಳು ಸಾಂಪ್ರದಾಯಿಕ ಆಶ್ರಯ ರೂಪಗಳನ್ನು ಹೊಂದಿರುವ ಈ ಮನೆಗಳು ಭೂಕಂಪಗಳನ್ನು ವಿರೋಧಿಸಿವೆ ಮತ್ತು ಏಕೆ ವಿರೋಧಿಸಿವೆ ಏಕೆಂದರೆ ಅದು ಒಳಗೆ ಹೊಂದಿರುವ ರಚನಾತ್ಮಕ ರೂಪದಿಂದಾಗಿ ವಾಟಲ್ ಮತ್ತು ಡೌಬ್ ನಿರ್ಮಾಣಗಳನ್ನು ನೀವು ನೋಡಬಹುದು ಈ ಕಳೆಗಳನ್ನು ಜಾಲರಿಯಂತೆ ಹುದುಗಿದೆ ಎಂದು ನೀವು ನೋಡಬಹುದು ಇದು ಬಲವರ್ಧನೆಯಂತೆ ಕಾರ್ಯನಿರ್ವಹಿಸುತ್ತದೆ ಬಂಧಿಸುವ ಅಂಶವಾಗಿದೆ ಮತ್ತು ನಂತರ ಮಣ್ಣಿನಿಂದ ಹೊದಿಕೆ ಮತ್ತು ಇದು ವೃತ್ತಾಕಾರದ ಆಕಾರವು ಅತ್ಯುತ್ತಮ ಭೂಕಂಪನ ನಿರೋಧಕ ರೂಪವಾಗಿದೆ ಎಂದು ಅವರು ನಂಬುತ್ತಾರೆ ಏಕೆಂದರೆ ಎಲ್ಲಾ ಶಕ್ತಿಗಳು ಮೂಲೆಯಲ್ಲಿ ಬರುತ್ತಿಲ್ಲ ಏಕೆಂದರೆ ನಾವು ನೋಡುವ ಹೆಚ್ಚಿನ ಹಾನಿಗಳು ಮನೆಯ ಮೂಲೆಗಳಲ್ಲಿವೆ ಎಂದು ನಿಮಗೆ ತಿಳಿದಿದೆ ಅಲ್ಲಿ ಹೊರೆ ಅಂಶಗಳು ಸಹ ಪ್ರಮುಖ ಪಾತ್ರ ಆಡುತ್ತವೆ ಆದರೆ ವೃತ್ತಾಕಾರದಿಂದ ಬಂದ ಕ್ಷಣ ಇದು ಚಿಕ್ಕದಾದ ವೃತ್ತಾಕಾರದ ಆಕಾರಗಳು ಎಂದು ಅವರು ನಂಬುತ್ತಾರೆ ಅವರು ಭೂಕಂಪಗಳನ್ನು ವಿರೋಧಿಸುತ್ತಾರೆ ಮತ್ತು ಲಂಬ ಮತ್ತು ಅಡ್ಡ ಪಟ್ಟಿಗಳಾಗಿ ಕಾರ್ಯನಿರ್ವಹಿಸುವ ಮತ್ತು ತೀವ್ರ ಭೂಕಂಪಗಳಿಂದ ಮನೆಗಳನ್ನು ರಕ್ಷಿಸುವ ಈ ವಾಟಲ್ ಮತ್ತು ಡೌಬ್ ಮತ್ತು ಈ ಕಚ್ ವಲಯ ಕಚ್ ಪ್ರದೇಶವು ಐದನೇ ವಲಯದಲ್ಲಿ ಭೂಕಂಪನ ವಲಯದಲ್ಲಿ ವಲಯ 5 ರಲ್ಲಿ ಬರುತ್ತದೆ ಮತ್ತು ನೀವು ಇಲ್ಲಿ ನೋಡಬಹುದಾದದನ್ನು ಗುಜರಾತಿ ಭಾಷೆಯಲ್ಲಿ ಒಟ್ಲಾ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇಲ್ಲಿ ನೀವು ವಿಧಿವತ್ತಾಗಿಲ್ಲದೆ ಬಂದಿರುವ ಒಂದು ಸಣ್ಣ ಬಹಿರಂಗ ವೇದಿಕೆ ಎಂದು ನೋಡಬಹುದು ಆದ್ದರಿಂದ ಇದು ಕೆಲವು ರೀತಿಯ ಅರೆ ವಾಸಿಸುವ ಜಾಗವನ್ನು ವ್ಯಾಖ್ಯಾನಿಸುತ್ತದೆ ಏಕೆಂದರೆ ಅವರು ಅಡುಗೆ ಮಾಡಬಹುದು ಕೆಲವು ಜನರು ಹೊರಾಂಗಣ ಅಡಿಗೆಮನೆಗಳನ್ನು ಹೊಂದಿರುತ್ತಾರೆ ಕೆಲವರು ತೊಳೆಯುವ ಪ್ರದೇಶವನ್ನು ಹೊಂದಬಹುದು ಕೆಲವು ಜನರು ಮತ್ತು ಅದು ಇದ್ದರೆ ಮತ್ತು ಅವರು ಅದನ್ನು ನಂಬುತ್ತಾರೆ ಒಂದು ಕ್ಲಸ್ಟರ್ನಲ್ಲಿ 2 3 ಜನರು ವಾಸಿಸುವಂತೆ ನಿಮಗೆ ತಿಳಿದಿರುವ ಕುಟುಂಬ ಕ್ಲಸ್ಟರ್ಗಳು ಮತ್ತು ಅವರು ಓಟ್ಲಾದಂತೆಯೇ ಇಡೀ ವೇದಿಕೆಯನ್ನು ಮೇಲಕ್ಕೆ ತರುತ್ತಾರೆ ಮತ್ತು ಅದು ಆ ಕುಟುಂಬವನ್ನು ನೆಲದಿಂದ ಗುರುತಿಸುತ್ತದೆ ಮತ್ತು ಇದು ಸಾಂಪ್ರದಾಯಿಕ ಮಾದರಿ ಮತ್ತು ಅನೇಕ ಭೋಂಗಾಗಳಲ್ಲಿ ಮರುಭೂಮಿಯ ಹವಾಮಾನ ಮತ್ತು ಗಾಳಿಯ ಕಾರಣದಿಂದಾಗಿ ನಾವು ಕಡಿಮೆ ಸೂರುಗಳನ್ನು ಹೊಂದಿದ್ದೇವೆ ಅದರ ಅಂಶಗಳು ಆದ್ದರಿಂದ ಇದು ಗಾಳಿಯಿಂದ ರಕ್ಷಿಸುತ್ತದೆ ಮತ್ತು ನೀವು ಈ ರೀತಿಯ ಜಗುಲಿಯನ್ನು ನೋಡಬಹುದು ಮತ್ತು ಅವರ ಸಣ್ಣ ಅಡುಗೆಮನೆಯನ್ನು ಮಾಡಲಾಗಿದೆ ಮತ್ತು ಕಲ್ಲಿನ ಗೋಡೆಯನ್ನು ನೀವು ನೋಡಬಹುದು ಮತ್ತು ಭೋಂಗಾಗಳ ಒಳಭಾಗವು ಹೇಗೆ ಇದೆ ಎಂದು ನಿಮಗೆ ತಿಳಿದಿದೆ ಅದು ತುಂಬಾ ಕಡಿಮೆ ಎತ್ತರದ ಗೋಡೆಯನ್ನು ಹೊಂದಿದೆ ಮತ್ತು ನಂತರ ಅವರು ಏನು ಮಾಡುತ್ತಾರೆ ಎಂದರೆ ಅದು ಶಂಕುವಿನಾಕಾರದ ಆಕಾರದಲ್ಲಿದ್ದರೆ ಕೆಲವು ಭೋಂಗಾಗಳಲ್ಲಿ ಅದು ಕೇಂದ್ರ ಸ್ಥಾನವನ್ನು ಹೊಂದಿರುತ್ತದೆ ಕಠಿಣವಾದ ಹವಾಮಾನದ ಅಂಶದಿಂದ ರಕ್ಷಿಸಬಹುದಾದ ಈ ರೀತಿಯ ಕಡಿಮೆ ಈವ್ ಚಾವಣಿಗೆ ಸಹಾಯಕವಾಗಲು ಮಾಡಲಾಗುತ್ತದೆ ಮತ್ತು ಇಲ್ಲಿ ಇದು ನಿಸ್ಸಂಶಯವಾಗಿ ಅವರು ಪ್ರದರ್ಶಿಸಬಹುದಾದ ಒಂದು ರೀತಿಯ ಚರಣಿಗೆಗಳನ್ನು ರೂಪಿಸುತ್ತದೆ ಶೇಖರಣಾ ಪೆಟ್ಟಿಗೆಗಳು ಅದರೊಳಗೆ ಹುದುಗಿರುವುದನ್ನು ನೀವು ನೋಡುವಂತೆ ಅವರು ತಮ್ಮ ಕ್ರಿಯಾತ್ಮಕ ಅಂಶಗಳನ್ನು ಇಟ್ಟುಕೊಳ್ಳಬಹುದು ಮತ್ತು ನಂತರ ಅವರು ಸಣ್ಣ ಸ್ಥಳವು ಹೇಗೆ ಇರಬಹುದು ಎಂಬ ಸ್ಥಳೀಯ ಕಲ್ಪನೆಗಳನ್ನು ಅರ್ಥೈಸಬಲ್ಲದು ಕುಟುಂಬಕ್ಕೆ ಸಾಕಷ್ಟು ಕ್ರಿಯಾತ್ಮಕವಾಗಿದೆ ದೈನಂದಿನ ಚಟುವಟಿಕೆಗಳಿಗೆ ನಿಮಗೆ ತಿಳಿದಿದೆ ಆದ್ದರಿಂದ ಒಂದು ಸಣ್ಣ ಗೋಡೆಯ ಮೇಕ್ಅಪ್ ಸಹ ಅವರ ಸಂಪೂರ್ಣ ಉತ್ಪನ್ನಗಳು ಅದರೊಳಗೆ ಹೊಂದಿಕೊಳ್ಳುವ ಎಲ್ಲವನ್ನೂ ಫ್ರೇಮ್ ಮಾಡುತ್ತದೆ ನಿಮಗೆ ತಿಳಿದಿರುವ ಬಟ್ಟೆಗಳು ಪಾತ್ರೆಗಳು ಮತ್ತು ಎಲ್ಲವನ್ನೂ ಆ ಚಿಕ್ಕ ಜಾಗದಲ್ಲಿ ನಿರ್ವಹಿಸಲಾಗಿದೆ ಎಂದು ನೀವು ನೋಡಬಹುದು ಅಲ್ಲದೆ ವಿಶಿಷ್ಟವಾದ ಒಂದು ರೀತಿಯ ಹೊರಾಂಗಣ ಸ್ನಾನದ ಪ್ರದೇಶಗಳನ್ನು ಹೊಂದಿವೆ ನಮ್ಮಲ್ಲಿ ಅರೆ ತೆರೆದ ಸ್ನಾನದ ಸ್ಥಳಗಳಿವೆ ಮತ್ತು ಇದು ಭುಜ್ ಬಳಿಯ ಪಕೈ ಗ್ರಾಮದಲ್ಲಿದೆ ಮತ್ತು ಇದು ಮತ್ತೆ ಒಂದು ರೀತಿಯ ಎತ್ತರದ ವೇದಿಕೆಯಾಗಿದ್ದು ಸುಮಾರು ಒಂದು ಅಡಿ ಆರು ಇಂಚುಗಳು ಮತ್ತು ನಂತರ ಅಲ್ಲಿ ಆ ಹಳ್ಳಿಯ ಅಥವಾ ಹತ್ತಿರದ ಹಳ್ಳಿಗಳ ಸ್ಥಳೀಯ ಅಗತ್ಯಗಳಿಗೆ ಚದುರಿದ ಸಣ್ಣ ವಾಣಿಜ್ಯ ಮಳಿಗೆಯ ಸಲುವಾಗಿ ಮಾಡಿದ ಮರದ ನಿರ್ಮಾಣವಾಗಿದೆ ಮಾದರಿಯು ಹೇಗೆ ಕಾಣುತ್ತದೆ ಮತ್ತು ಈ ನಿರ್ದಿಷ್ಟ ದುರಂತದಲ್ಲಿ ಅನೇಕ ಸಮುದಾಯ ಕಟ್ಟಡಗಳು ಸಹ ಹಾನಿಗೊಳಗಾಗಿವೆ ಸಮುದಾಯ ಕಟ್ಟಡಗಳು ಮಾತ್ರವಲ್ಲ ಐತಿಹಾಸಿಕ ಕಟ್ಟಡಗಳು ಹಾನಿಗೊಳಗಾಗಿವೆ ಸಾರ್ವಜನಿಕ ಕಟ್ಟಡಗಳು ಹಾನಿಗೊಳಗಾಗಿವೆ ಹಾಗಾಗಿ ಗ್ರಾಮದ ಹಳೆಯ ಸಮುದಾಯ ಭವನಕ್ಕೆ ಭಾಗಶಃ ಹಾನಿಯಾಗಿರುವ ಉದಾಹರಣೆ ಇದಾಗಿದೆ ಆದ್ದರಿಂದ ವಾಸಿಸಲು ಮತ್ತು ದುರಸ್ತಿ ಮಾಡಿದ ಮಸೀದಿ ತುಂಬಾ ಅಸುರಕ್ಷಿತವಾಗಿದೆ ಏಕೆಂದರೆ ಅದು ಧಾರ್ಮಿಕ ಘಟಕವಾಗಿದೆ ಎಂದು ಅವರು ಭಾವಿಸುತ್ತಾರೆ ಆದ್ದರಿಂದ ಅವರು ತಕ್ಷಣ ಇದನ್ನು ಮರುಸ್ಥಾಪಿಸಿದರು ಮತ್ತು ಅವರು ತಕ್ಷಣವೇ ಇಲ್ಲಿ ಮಸೀದಿಯನ್ನು ಮಾಡಿದರು ಮತ್ತು ಭುಜ್ನಲ್ಲಿ ನಾನು ಈ ಹಾನಿಗೊಳಗಾದ ಪ್ರದೇಶಗಳ ಅನೇಕ ಸ್ಥಳಗಳಿಗೆ ಭೇಟಿ ನೀಡಿದ್ದೇನೆ ಭೂಕಂಪದ ನಂತರ ತಕ್ಷಣವೇ ಏನಾಯಿತು ಮತ್ತು ಹೇಗೆ ನಾಶವಾಗಿದೆ ಮತ್ತು ಯಾವ ರೀತಿಯ ಆಸ್ತಿಗೆ ಹಾನಿಯಾಗಿದೆ ಯಾವ ರೀತಿಯ ನಿರ್ಮಿತ ಪರಿಸರಕ್ಕೆ ಹಾನಿಯಾಗಿದೆ ಎಂಬುದರ ಒಂದು ನೋಟವನ್ನು ನಾನು ನಿಮಗೆ ತೋರಿಸುತ್ತೇನೆ ಹಾಗಾಗಿ ಈಗ ಇದೊಂದು ರೀತಿಯ ಕೈಗಾರಿಕಾ ಗೋದಾಮು ಹಾಳಾಗಿದೆ ಆದ್ದರಿಂದ ನಾವು ಕೈಗಾರಿಕಾ ಗೋಡೌನ್ಗಳ ಬಗ್ಗೆ ಮಾತನಾಡುವಾಗ ಮತ್ತು ನಿರ್ದಿಷ್ಟ ವಲಯದ ಜನರ ಜೀವನೋಪಾಯದೊಂದಿಗೆ ಸಂಬಂಧ ಹೊಂದಿದ್ದು ನಿಸ್ಸಂಶಯವಾಗಿ ಅವರು ಕೆಲವು ತಿಂಗಳುಗಳು ಬಹುಶಃ ವರ್ಷಗಳವರೆಗೆ ತಮ್ಮ ಉದ್ಯೋಗವನ್ನು ಕಳೆದುಕೊಳ್ಳುತ್ತಾರೆ ಹಾಗಾಗಿ ಇದು ಕೇವಲ ಗೋಡೌನ್ ಅಥವಾ ಕಟ್ಟಡದ ರೂಪವು ಕುಸಿದಿದೆ ಅಥವಾ ಹಾನಿಗೊಳಗಾಗಿದೆ ಆದರೆ ಅದು ಪರೋಕ್ಷವಾಗಿ ಆ ಗೋದಾಮಿನಲ್ಲಿ ಕೆಲಸ ಮಾಡುವ ಬಡ ಜನರ ಜೀವನೋಪಾಯದ ಮೇಲೆ ಪರಿಣಾಮ ಬೀರುತ್ತದೆ ಆದ್ದರಿಂದ ಎಲ್ಲಾ ಕೈಗಾರಿಕಾ ವಿಭಾಗಗಳು ಇಲ್ಲಿನ ಐತಿಹಾಸಿಕ ಕಟ್ಟಡವೂ ಹಾಳಾಗಿದ್ದು ಬ್ರಾಕೆಟ್ಗಳು ಬಿದ್ದು ಕಂಬಿಬೇಲಿ ಬಿದ್ದಿವೆ ಆದ್ದರಿಂದ ಇದು ತುಂಬಾ ಅಸುರಕ್ಷಿತವಾಗಿದೆ ನಾವು ವಿಪತ್ತಿನ ಸಂದರ್ಭದಲ್ಲಿ ಪರಂಪರೆಯ ಬಗ್ಗೆಯೂ ಚರ್ಚಿಸುತ್ತೇವೆ ಮತ್ತು ಆಯುತ್ತಾಯ 945 ನಂತಹ ಅನೇಕ ಅಂಶಗಳನ್ನು ಚರ್ಚಿಸಲಾಗುವುದು ಮತ್ತು ನಾವು ಕಿರುನಾ ಅಂಶದ ಬಗ್ಗೆಯೂ ಚರ್ಚಿಸುತ್ತೇವೆ ಮತ್ತು ನಾನು ನಿಮಗೆ ಹೇಳಿದಂತೆ ನೀವು ನೋಡಿದರೆ ಇದು ಇಟ್ಟಿಗೆ ಮತ್ತು ಕಾಂಕ್ರೀಟ್ ಮನೆ ಹೊಂದಿರುವ ಸಾಂಪ್ರದಾಯಿಕ ಮನೆಯಾಗಿದೆ ಗೋಡೆಯು ವಾಸ್ತವವಾಗಿ ಒಳಗೆ ಕುಸಿದಿದೆ ಒಳಗಿನ ಕುಸಿತ ಆದ್ದರಿಂದ ನೀವು ಗೋಡೆಯ ಮೇಕ್ಅಪ್ ಮತ್ತು ಬಂಧವನ್ನು ತಿಳಿದಿರುವ ಬಗ್ಗೆ ಮತ್ತು ನಾವು ನಿಜವಾಗಿ ಹೇಗೆ ಓರೆಯಾಗಬಹುದು ಎಂಬುದರ ಕುರಿತು ಮಾತನಾಡುತ್ತದೆ ನೀವು ಈ ರೀತಿಯ ಗೋಡೆಯನ್ನು ಮಾಡುತ್ತಿದ್ದರೆ ನೀವು ಮೇಲ್ಛಾವಣಿಯನ್ನು ಮಾಡುತ್ತಿದ್ದರೆ ನಿಸ್ಸಂಶಯವಾಗಿ ಒತ್ತಡವು ಈ ರೀತಿ ಕಾರ್ಯನಿರ್ವಹಿಸುತ್ತದೆ ಮತ್ತು ವಸ್ತುಗಳು ಇಲ್ಲಿ ಬೀಳಬಹುದು ಎಂದು ಊಹಿಸಿ ಆದರೆ ಅದು ಹಾಗೆಯೇ ಇದ್ದರೆ ಮತ್ತು ತೆರೆಯುವ ಸಮಯದಲ್ಲಿ ಮೂಲೆಗಳಲ್ಲಿ ಹೆಚ್ಚಿನ ಮೂಲೆಗಳು ಗೋಡೆಗಳು ಜಂಕ್ಷನ್ಗಳು ಇವುಗಳು ಅತ್ಯಂತ ನಿರ್ಣಾಯಕ ಸ್ಥಳಗಳಾಗಿವೆ ಹಾನಿ ಸಂಭವಿಸುವ ಸ್ಥಳಗಳು ಮತ್ತು ನೀರಿನ ಟ್ಯಾಂಕ್ಗಳನ್ನು ಹೊಂದಿರುವ ಕಾರಣ ಅವರು ಸಂಗ್ರಹಿಸುತ್ತಿದ್ದ ಸ್ಥಳವಾಗಿದೆ ನೀರು ಮತ್ತು ನಿಸ್ಸಂಶಯವಾಗಿ ಅದು ಹಾನಿಗೊಳಗಾಯಿತು ಆದ್ದರಿಂದ ಇವುಗಳು ಕೆಲವು ಮೂಲಭೂತ ಅಗತ್ಯಗಳಾಗಿದ್ದು ಒಂದು ಸಮುದಾಯವು ಅವಲಂಬಿತವಾಗಿದೆ ಆದ್ದರಿಂದ ಇವುಗಳು ಮತ್ತು ಇಟ್ಟಿಗೆ ಮತ್ತು ಕಾಂಕ್ರೀಟ್ ಮನೆಗಳು ಬಿದ್ದಿವೆ ಆದರೆ ಬೋಂಗಾಡಾ ಜನರು ಅದನ್ನು ತಡೆದಿದ್ದಾರೆ ಇದು ಪ್ರಮುಖ ಉದಾಹರಣೆಯಾಗಿದೆ ಉಳಿದಿರುವ ಉದಾಹರಣೆಗಳಲ್ಲಿ ಒಂದಾಗಿದೆ ಮತ್ತು ಅದೇ ರೀತಿ ಭುಜ್ನಲ್ಲಿ ರಸ್ತೆಗಳಂತಹ ದೊಡ್ಡ ಮೂಲಸೌಕರ್ಯಗಳು ಹಾನಿಗೊಳಗಾಗಿವೆ ಕೆಲವು ಸೇತುವೆಗಳು ಕೆಲವು ಆಸ್ಪತ್ರೆಗಳು ಕೆಲವು ಶಾಲೆಗಳು ಮತ್ತು ಈಗ ಕೆಲವು ನಗರ ಪ್ರದೇಶಗಳಲ್ಲಿ ಬೃಹತ್ ಮನೆ ಅನೇಕ ಮನೆಗಳು ಹಾನಿಗೊಳಗಾಗಿವೆ ಕೆಲವು ಅಪಾರ್ಟ್ಮೆಂಟ್ಗಳು ಹಾನಿಗೊಳಗಾಗಿವೆ ಮತ್ತು ಅದು ಹೇಗೆ ಭಾಗಶಃ ಹಾನಿಯಾಗಿದೆ ಎಂಬುದಕ್ಕೆ ಇದು ಒಂದು ಉತ್ತಮ ಉದಾಹರಣೆಯಾಗಿದೆ ಆದ್ದರಿಂದ ಆಸ್ಪತ್ರೆಯಾಗಿರುವುದರಿಂದ ಅದು ಇಡೀ ಆರೋಗ್ಯ ಕ್ಷೇತ್ರದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಮತ್ತು ಅದು ಸಮುದಾಯಕ್ಕೆ ಸೇವೆ ಸಲ್ಲಿಸುತ್ತದೆ ಎಂದು ನೀವು ಈಗ ಯೋಚಿಸುತ್ತೀರಾ ಆಸ್ಪತ್ರೆಯು ಸ್ಪಷ್ಟವಾಗಿದೆ ಎಂದು ನಾವು ಹೇಳಿದಾಗ ನಿಯಮಿತ ಚಟುವಟಿಕೆಗಳನ್ನು ನಡೆಸುವುದು ತುಂಬಾ ಕಷ್ಟ ಮತ್ತು ಅದು ಸ್ಥಳೀಯ ಸಮುದಾಯದ ಆರೋಗ್ಯ ಪರಿಸ್ಥಿತಿಗಳಿಗೆ ಹೇಗೆ ಸೇವೆ ಸಲ್ಲಿಸಬೇಕು ಮತ್ತು ಕೆಲಸ ಮಾಡುವ ಜನರ ಉದ್ಯೋಗದ ಬಗ್ಗೆ ಏನು ಸರ್ಕಾರಿ ಆಸ್ಪತ್ರೆಗೆ ಸೇವಕರು ಕೆಲಸ ಮಾಡುತ್ತಿದ್ದರೆ ಕೆಲಸ ಮಾಡುವ ಸರ್ಕಾರಿ ನೌಕರರಾಗಿದ್ದರೆ ಅವರಿಗೆ ಸ್ವಲ್ಪವಾದರೂ ಬೆಂಬಲವಿದೆ ಅವರಿಗೆ ಬೆಂಬಲವಿದೆ ಆದರೆ ತಮ್ಮ ದಿನನಿತ್ಯದ ದುಡಿಮೆ ಅಥವಾ ದೈನಂದಿನ ಕೂಲಿಯನ್ನು ಅವಲಂಬಿಸಿರುವ ತಾತ್ಕಾಲಿಕ ಕಾರ್ಮಿಕರ ಬಗ್ಗೆ ಏನು ಆದ್ದರಿಂದ ಅವರಿಗೆ ಯಾವುದೇ ಕೆಲಸವಿಲ್ಲದಿದ್ದರೆ ಜೀವನೋಪಾಯಕ್ಕೆ ಏನಾಗುತ್ತದೆ ಇವು ಕೆಲವು ಪ್ರಮುಖ ಪ್ರಶ್ನೆಗಳಾಗಿವೆ ಮತ್ತು ಬೇಸಿಗೆಯ ಕಾರಣ ನೀವು ಎಲ್ಲವನ್ನೂ ನೋಡಬಹುದು ಭುಜ್ನಲ್ಲಿನ ಸರೋವರ ಒಣಗಿದೆ ಹಲವು ನದಿಗಳು ಬತ್ತಿ ಹೋಗಿವೆ ಹಾಗಾಗಿ ಆ ಪ್ರದೇಶದಲ್ಲಿ ನೀರಿನ ಕೊರತೆಯೇ ಸಮಸ್ಯೆಯಾಗಿ ಪರಿಣಮಿಸಿದೆ ಇದು ವಿವಿಧ ವರ್ಗದ ಜನರನ್ನು ಹೊಂದಿರುವ ಹಳ್ಳಿಯ ಸಮೀಪವಿರುವ ಮನೆಯಾಗಿದೆ ಅಲ್ಲಿ ಮುಖಿಯರಿದ್ದಾರೆ ಚೌಹಾಣರಿದ್ದಾರೆ ಮತ್ತು ಮುಸ್ಲಿಂ ಸಮುದಾಯವಿದೆ ಆದ್ದರಿಂದ ಕಛ್ ಪ್ರದೇಶದಲ್ಲಿ ವಿವಿಧ ಜಾತಿ ಶ್ರೇಣಿಗಳು ಅಸ್ತಿತ್ವದಲ್ಲಿವೆ ಮತ್ತು ಇದು ಶ್ರೀಮಂತ ವರ್ಗಗಳಲ್ಲಿ ಒಂದಾಗಿದೆ ಮತ್ತು ಇದು ಭೂಕಂಪದ ಸಮಯದಲ್ಲಿ ನಾಶವಾಯಿತು ಈಗ ಒಂದೇ ಮನೆ ಇದೆ ಅದು ಎರಡು ಅಥವಾ ಮೂರು ಕುಟುಂಬಗಳು ಒಟ್ಟಾಗಿ ವಿಭಿನ್ನ ವಿಭಾಗಗಳನ್ನು ಹೊಂದಿರುವ ಒಂದೇ ಮನೆಯನ್ನು ಮಾಡಿದೆ ಮತ್ತು ಈ ಇಡೀ ಮನೆಗೆ ಹಾನಿಯಾಗಿದೆ ಆದರೆ ಸಾಮಾಜಿಕ ಮತ್ತು ಮಾನಸಿಕ ಅಂಶಗಳನ್ನು ನೋಡಿದರೆ ಈ ಮನೆಗಳು ಏಕೆ ಇಲ್ಲಿವೆ ಎಂದು ನೀವು ನೋಡಬಹುದು ಪರ್ವತದ ಮೇಲ್ಭಾಗದಲ್ಲಿ ಅಥವಾ ಸ್ವಲ್ಪ ಎತ್ತರದ ಪ್ರದೇಶದಲ್ಲಿ ಇದು ಪರ್ವತ ಪ್ರದೇಶವಲ್ಲ ಆದರೆ ನೀವು ಎಂದಾದರೂ ಶ್ರೀಮಂತ ಮನೆಗಳ ಹಳ್ಳಿಗಳಲ್ಲಿ ಇರುವುದನ್ನು ನೋಡಿದರೆ ನೀವು ಇಡೀ ಹಳ್ಳಿಯನ್ನು ನೋಡುತ್ತೀರಿ ಹಾಗಾಗಿ ಇಲ್ಲಿಯೇ ಸಾಂಪ್ರದಾಯಿಕ ಜಮೀನ್ದಾರರು ಅಥವಾ ಶ್ರೀಮಂತರು ಅಗ್ರಸ್ಥಾನದಲ್ಲಿ ನೆಲೆಸುತ್ತಿದ್ದರು ಆದ್ದರಿಂದ ಇದು ಆ ನಿರ್ದಿಷ್ಟ ಸಮುದಾಯದ ಸ್ಥಾನಮಾನದ ಮಹತ್ವವನ್ನು ತೋರಿಸುತ್ತದೆ ಮತ್ತು ಇಡೀ ಗ್ರಾಮವನ್ನು ನೋಡಲು ನೀವು ಪ್ರಯತ್ನಿಸಿದರೆ ಮತ್ತು ಕೆಲವು ಹಳ್ಳಿಗಳಲ್ಲಿ ಬೇರೆ ಸಮುದಾಯದ ಪ್ರವೇಶ ಬಿಂದುವನ್ನು ಸಹ ಬಾಹ್ಯ ಕಡೆಯಿಂದ ನೋಡಲು ಪ್ರಯತ್ನಿಸುತ್ತದೆ ಅದು ಅಸ್ಪೃಶ್ಯರನ್ನು ಅವಲಂಬಿಸಿರುತ್ತದೆ ಹಾಗಾಗಿ ಈ ಪ್ರದೇಶಗಳಲ್ಲಿ ಪ್ರಚಲಿತದಲ್ಲಿರುವ ಸ್ಥಿತಿ ಸಾಮಾಜಿಕ ವ್ಯವಸ್ಥೆಗಳು ಮತ್ತು ಈಗ ಈ ಮನೆಗಳಿಗೆ ಏನಾಯಿತು ಹಾಗಾಗಿ ಅಲ್ಲಿ ವಾಸಿಸಲು ಯಾವುದೇ ಮನೆ ಇಲ್ಲದ ಜನರು ಈ ಜನರು ಬೇರೆಡೆಗೆ ವಲಸೆ ಹೋದಾಗ ಅವರು ಬೇರೆಡೆ ವಾಸಿಸುತ್ತಿದ್ದರು ಹಾಗಾದರೆ ಈ ಅಸುರಕ್ಷಿತ ಮನೆಗಳು ಈ ಎರಡು ಕುಟುಂಬಗಳ ನಡುವಿನ ಕಾರಿಡಾರ್ ಆಶ್ರಯ ತಾಣವಾಗಿ ಮಾರ್ಪಟ್ಟಿದೆ ಆದರೆ ನಿರಾಶ್ರಿತರಿಗೆ ಆಶ್ರಯವಾಗಿದೆ ಆದರೆ ಅಲ್ಲಿ ವಾಸಿಸುವುದು ನಿಜವಾಗಿಯೂ ಸುರಕ್ಷಿತವೇ ಎಂಬುದು ಪ್ರಶ್ನೆ ಏಕೆಂದರೆ ನಂತರದ ಆಘಾತಗಳು ಬರುತ್ತಲೇ ಇರಬಹುದು ಮತ್ತು ಸಂಪೂರ್ಣ ಹಾನಿ ಸಂಭವಿಸಿರುವುದನ್ನು ನೀವು ನೋಡುವ ಸಾಧ್ಯತೆಯಿರಬಹುದು ಹಾಗಾಗಿ ಇದು ಕೂಡ ಕುಸಿದು ಬೀಳುವ ಸಾಧ್ಯತೆ ಹೆಚ್ಚಿದ್ದು ತೊಳೆಯುವ ಏರಿಯಾ ಹಾಗೂ ಶೌಚಾಲಯಗಳಿಗೆ ಹಾನಿಯಾಗಿದೆ ಆದರೆ ನೀವು ಹಳ್ಳಿಯ ಶ್ರೀಮಂತ ವರ್ಗವನ್ನು ನೋಡುತ್ತೀರಿ ಅವರು ಪ್ರತ್ಯೇಕವಾದ ಶೌಚಾಲಯದ ವ್ಯವಸ್ಥೆಯನ್ನು ಹೊಂದಿದ್ದಾರೆ ಮತ್ತು ಹಿಂಭಾಗದ ಕಡೆಗೆ ಬೇರ್ಪಡಿಸಿದ ತೊಳೆಯುವ ವ್ಯವಸ್ಥೆಯನ್ನು ಹೊಂದಿದ್ದಾರೆ ಅಂದರೆ ಸ್ವತಂತ್ರ ಕುಟುಂಬಗಳು ಗೋಡೆಯಿಂದ ಪ್ರತ್ಯೇಕಿಸಲ್ಪಟ್ಟಿದ್ದರೂ ಮತ್ತು ನೀವು 3 ಕುಟುಂಬಗಳನ್ನು ಹೊಂದಿರುವಂತೆ ಕೊನೆಯಲ್ಲಿ ಸಾಮಾನ್ಯ ಕಾರಿಡಾರ್ಗಳು ಈ ರೀತಿ ವಾಸಿಸುತ್ತಿದ್ದಾರೆ ಆದರೆ ಅವರಿಗೆ ಸಾಮಾನ್ಯ ಶೌಚಾಲಯವಿದೆ ಆದ್ದರಿಂದ ಅವರು ಹಿಂದಿನ ಜಾಗದಲ್ಲಿ ಸಂಗ್ರಹಿಸುತ್ತಾರೆ ಮತ್ತು ಅದೇ ಸಮಯದಲ್ಲಿ ಅವರು ತಮ್ಮ ಜಾಗದ ವೈಯಕ್ತಿಕ ಗಡಿರೇಖೆಯನ್ನು ಹೊಂದಿದ್ದಾರೆ ಆದ್ದರಿಂದ ಒಂದು ಕುಟುಂಬದ ಸಾಮಾನುಗಳನ್ನು ಸಂಪೂರ್ಣವಾಗಿ ಒಂದು ಘಟಕವಾಗಿ ಪರಿಗಣಿಸಲಾಗುತ್ತದೆ ಆದ್ದರಿಂದ ಇದು ಭೂಕಂಪದ ನಂತರದ ಕಥೆಯಾಗಿದೆ ಆದರೆ ಈಗ ನಾನು ನಟರಾಜ್ ಕ್ರಾಂತಿ ಅವರು ಬರೆದಿರುವ ಒಂದು ಕವಿತೆಯನ್ನು ಓದುತ್ತೇನೆ ಮತ್ತು ಅದು ಭೂಕಂಪದ ಪ್ರಭಾವದ ಕ್ಷಣದ ಬಗ್ಗೆ ಆಗಿದೆ ಅವನು ಛಿದ್ರಗೊಂಡ ಕನಸುಗಳು ದುಃಖಕರ ಕಿರುಚಾಟಗಳು ಹೆಚ್ಚೇನೂ ಇಲ್ಲ ಹೆಚ್ಚೇನೂ ಇಲ್ಲ ಅಲುಗಾಡುವ ನೆಲ ಬಿದ್ದ ಬಾಗಿಲು ಹೆಚ್ಚೇನೂ ಇಲ್ಲ ಮತ್ತೇನೂ ಇಲ್ಲ ಮೂಕ ಹುಡುಗರು ನಿರ್ಜನ ಆಟಿಕೆಗಳು ಮತ್ತೇನೂ ಇಲ್ಲ ಹೆಚ್ಚೇನೂ ಇಲ್ಲ ಉರುಳಿದ ಕಲ್ಲುಗಳು ಮುರಿದ ಮೂಳೆಗಳು ಹೆಚ್ಚೇನೂ ಇಲ್ಲ ಹೆಚ್ಚೇನೂ ಇಲ್ಲ ಹಾಗಾಗಿ ಇದು ಈ ದುರಂತದ ಹಿನ್ನೆಲೆಯಲ್ಲಿ ನನ್ನ ಸ್ನೇಹಿತ ನಟರಾಜ್ ಅವರು ಕುಟುಂಬಗಳ ನೋವು ಮತ್ತು ಸಂಕಟ ಮತ್ತು ಅವರ ಕನಸುಗಳಿಗೆ ಏನಾಗುತ್ತದೆ ಅವರ ಹರಿವುಗಳಿಗೆ ಏನಾಯಿತು ಅವರಿಗೆ ಏನಾಯಿತು ಎಂಬುದನ್ನು ವಿವರಿಸಲು ಈ ರೀತಿಯ ನಿರೂಪಣೆಯನ್ನು ಬರೆದಿದ್ದಾರೆ ಸಾಮಾನುಗಳು ಅವರು ಹೇಗಿದ್ದಾರೆಂದು ನಿಮಗೆ ತಿಳಿದಿದೆ ಪೋಷಕರು ಸತ್ತಾಗ ಜನರು ಮಕ್ಕಳು ಹೇಗೆ ಅನಾಥರಾಗಬಹುದು ಮತ್ತು ಜನರು ಹೇಗೆ ಸಾಯುತ್ತಾರೆ ಎಂದು ನಿಮಗೆ ತಿಳಿದಿದೆ ಅದು ಯಾವ ರೀತಿಯ ಪ್ಯಾನಿಕ್ ಪರಿಸ್ಥಿತಿ ಅದು ಮತ್ತು ಅಂತಹ ಸಂದರ್ಭಗಳಲ್ಲಿ ನಿಸ್ಸಂಶಯವಾಗಿ ಪ್ರಮುಖ ಅಂಶವೆಂದರೆ ನಾನು ನಿಮಗೆ ಕೆಲವು ಸಮುದಾಯ ಭವನದ ಮೂಲಸೌಕರ್ಯಗಳನ್ನು ತೋರಿಸಿದಂತೆ ಶಾಲೆಗಳು ಈ ರೀತಿಯ ಮೂಲಸೌಕರ್ಯಗಳು ಸಹ ಪರಿಣಾಮ ಬೀರಿವೆ ಹಾಗಾಗಿ ಇವುಗಳಲ್ಲಿ ಹಲವು ಶಾಲೆಗಳು ಹಾನಿಗೊಳಗಾಗಿದ್ದು ಹಲವು ಸಮುದಾಯ ಭವನಗಳು ಸಮುದಾಯ ಕೇಂದ್ರಗಳು ಹಾಳಾಗಿವೆ ಆದ್ದರಿಂದ ಅವರು ಶಾಲೆಗೆ ಹೋಗಲು ಹೆದರುತ್ತಾರೆ ಎಂದು ನಿಮಗೆ ತಿಳಿದಿದೆ ಎಂದು ಇದು ನಿಜವಾಗಿ ಹೇಳುತ್ತದೆ ಹಾಗಾಗಿ ಸುಮಾರು ಒಂದು ವರ್ಷದಿಂದ ಸುಮಾರು ಒಂದು ವರ್ಷಗಳ ಕಾಲ ಶಾಲೆಗಳನ್ನು ನಿಲ್ಲಿಸಲಾಗಿದೆ ಆದ್ದರಿಂದ ಶಿಕ್ಷಣದ ಬಗ್ಗೆ ಹೇಗೆ ಏನು ಮಾಡಬೇಕೆಂದು ನಿಮಗೆ ತಿಳಿದಿದೆ ನಾವು ಸಮುದಾಯ ಮತ್ತು ಮಕ್ಕಳನ್ನು ಹೇಗೆ ತೊಡಗಿಸಿಕೊಳ್ಳಬಹುದು ಏಕೆಂದರೆ ಅದು ಸಹ ಅಗತ್ಯವಿದೆ ಎಂದು ನಿಮಗೆ ತಿಳಿದಿದೆ ಶಾಲಾ ಶಿಕ್ಷಣಕ್ಕೆ ಏನಾಗುತ್ತದೆ ಮತ್ತು ನಾವು ಶಾಲೆಯ ಸೌಲಭ್ಯಗಳನ್ನು ಎಲ್ಲಿ ಒದಗಿಸುತ್ತೇವೆ ಮತ್ತು ಇಲ್ಲಿಯೇ ಅನೇಕ ಎನ್ಜಿಒಗಳು ಮುಂದೆ ಬಂದರು ಅನೇಕ ಅಭಿವೃದ್ಧಿ ಏಜೆನ್ಸಿಗಳು ಬಂದಿವೆ ಅವರು ವಿವಿಧ ರೂಪಗಳಲ್ಲಿ ಸಹಕರಿಸಿದ್ದಾರೆ ಏಕೆಂದರೆ ಅವರು ಎಷ್ಟು ವಿಭಿನ್ನವಾಗಿ ಸಹಕರಿಸಿದ್ದಾರೆ ಎಂಬುದರ ಕುರಿತು ನಾನು ವಿವರವಾಗಿ ಹೇಳುತ್ತಿಲ್ಲ ಆದರೆ ಅವರಲ್ಲಿ ಕೆಲವರು ಅದನ್ನು ಪ್ರಾಯೋಜಿಸಿದರು ಅವರಲ್ಲಿ ಕೆಲವರು ಸ್ವತಂತ್ರವಾಗಿ ಕೆಲಸ ಮಾಡಿದರು ಅವರಲ್ಲಿ ಕೆಲವರು ಪಾಲುದಾರಿಕೆಯೊಂದಿಗೆ ಸಹಕರಿಸಿದರು ಆದ್ದರಿಂದ ತರಗತಿಗಳ ನೇಯ್ಗೆ ನೀವು ನೋಡಬಹುದಾದ ಕೆಲವು ಉದಾಹರಣೆಗಳಾಗಿವೆ ಇದು ಶಾಲೆ ತಾತ್ಕಾಲಿಕ ಶಾಲೆ ಶಾಲೆ ಇಲ್ಲದವರಿಗೆ ಒಂದಿಷ್ಟು ಶಿಕ್ಷಣ ಸೌಲಭ್ಯಗಳನ್ನು ಕಲ್ಪಿಸಲು ನಿರ್ಮಿಸಲಾಗಿದೆ ಅಂದರೆ ಕನಿಷ್ಠ ನೆರೆಹೊರೆಯವರಿಂದ ಮತ್ತು ರೇಖೀಯ ಮಾದರಿಯನ್ನು ಸಂಘಟಿಸಲು ಆಯೋಜಿಸಿರುವುದನ್ನು ನೀವು ನೋಡಬಹುದು ಶಾಲೆ ಮತ್ತು ಇದು ಬಿದಿರಿನ ತರಗತಿಯ ಒಳಭಾಗವಾಗಿದೆ ಆದರೆ ಈಗ ಪ್ರಶ್ನೆಯೆಂದರೆ ಹೌದು ಅವು ಉತ್ತಮವಾಗಿವೆ ಕನಿಷ್ಠ ಬಿದಿರನ್ನು ಪೂರೈಸಲಾಗಿದೆ ಮತ್ತು ಅದನ್ನು ಜೋಡಿಸಲು ತ್ವರಿತವಾಗಿ ನಿರ್ಮಿಸಲಾಗಿದೆ ಏಕೆಂದರೆ ಬಿದಿರಿನಿಂದ ನಿರ್ಮಿಸುವುದು ತುಂಬಾ ಸುಲಭ ನೀವು ಒಂದು ರೀತಿಯ ಪ್ಯಾನಲ್ ಆಧಾರಿತ ಮತ್ತು ಕೆಲವು ಸ್ಟಡ್ಗಳನ್ನು ತಯಾರಿಸಬೇಕು ಕಂಬಗಳಿಂದ ರಚನೆಯನ್ನು ಮಾಡಿ ನಂತರ ಕಟ್ಟಬೇಕು ಮತ್ತು ನಂತರ ನೀವು ಇಲ್ಲಿ ನೋಡುತ್ತಿರುವುದು ಇಲ್ಲಿದೆ ಜಲ್ಲಿಕಲ್ಲು ಎಂಬುದು ನಿಮಗೆ ಗೊತ್ತಿರುವ ಜಲ್ಲಿಕಲ್ಲು ಅವರು ಮಳೆ ಬಂದರೂ ಅದು ಕೊಳಕು ಆಗಬಾರದು ಮತ್ತು ಯಾವುದೇ ಮಟ್ಟದ ವ್ಯತ್ಯಾಸವಿಲ್ಲದ ಕಾರಣ ಜಲ್ಲಿಯನ್ನು ಮೇಲ್ಭಾಗದಲ್ಲಿ ಹಾಕುತ್ತಾರೆ ಇದು ಅಷ್ಟೇನೂ 5 ಸೆಂಟಿಮೀಟರ್ಗಳಿಂದ 10 ಸೆಂಟಿಮೀಟರ್ಗಳ ಮಟ್ಟದ ವ್ಯತ್ಯಾಸವಲ್ಲ ಮತ್ತು ಮಳೆ ಬಂದರೂ ಸಹ ಅಲ್ಲಿ ಅವರು ಜಲ್ಲಿಕಲ್ಲುಗಳನ್ನು ಹಾಕುತ್ತಾರೆ ಇದರಿಂದ ನೀರು ಇಂಗುತ್ತದೆ ಮತ್ತು ಇಡೀ ಶಾಲೆಯನ್ನು ಸ್ಥಾಪಿಸಲಾಗಿದೆ ಆದ್ದರಿಂದ ಇಲ್ಲಿ ಜನರು ಸ್ಥಳೀಯ ಶಿಕ್ಷಕರು ಅಥವಾ ಸ್ಥಳೀಯ ಶಿಕ್ಷಣ ಪಡೆದ ಪದವೀಧರರು ಅವರು ಮಕ್ಕಳಿಗೆ ಕಲಿಸಲು ಸ್ವಯಂಸೇವಕರಾಗಲು ಪ್ರಾರಂಭಿಸಿದರು ಮತ್ತು ಅದೇ ರೀತಿ ಕೆಲವು ಶಾಲಾ ಕಚೇರಿಗಳು ಕೆಲವು ಕಚೇರಿ ಕಟ್ಟಡಗಳು ಮತ್ತು ಅವುಗಳು ಲ್ಯಾಮಿನೇಟ್ ಮಾಡಿದ ಕಾಗದದ ಪೈಪ್ಗಳಲ್ಲಿ ಅಭಿವೃದ್ಧಿಪಡಿಸಲ್ಪಟ್ಟಿವೆ ತಾಡಾವೋ ಆಂಡೋ ಅವರ ಕೆಲಸದಿಂದ ಮತ್ತು ಲ್ಯಾಮಿನೇಟೆಡ್ ಪೇಪರ್ ಪೈಪ್ಗಳನ್ನು ಒದಗಿಸುವ ತಾತ್ಕಾಲಿಕ ಆಶ್ರಯಗಳಿಂದ ನೀವು ನೋಡುತ್ತೀರಿ ಎಂದು ನಿಮಗೆ ತಿಳಿದಿದೆ ಇದು ಆ ದಿನಗಳಲ್ಲಿ ನಾನು 2002 ರ ಬಗ್ಗೆ ಮಾತನಾಡುತ್ತಿದ್ದೇನೆ ಪ್ರತಿ ಯೂನಿಟ್ಗೆ ಸುಮಾರು 27000 ರೂ ಆಗಿತ್ತು ಆದ್ದರಿಂದ ಇದು ತುಂಬಾ ಸಮಂಜಸವಾದ ವೆಚ್ಚವಾಗಿತ್ತು ಆದರೆ ಕ್ಯಾನ್ವಾಸ್ ವಸ್ತುವಿನಿಂದ ಸಂಪೂರ್ಣವಾಗಿ ನಿರ್ಮಿಸಲಾದ ಊಟದ ಹಾಲ್ ಅದರ ವೆಚ್ಚ ಸುಮಾರು 18000 ವಸ್ತುವಾಗಿದೆ ಆದರೆ ನಂತರ ನೀವು ಬಾಳಿಕೆ ಬಗ್ಗೆ ಮಾತನಾಡಿದರೆ ಅಥವಾ ಯಾವುದೇ ರೀತಿಯ ಮಳೆಯು ಸಂಭವಿಸಿದಲ್ಲಿ ನಿಸ್ಸಂಶಯವಾಗಿ ಇದು ಉತ್ತಮವಾಗಿಲ್ಲ ಮತ್ತು ಆದರೆ ಇದು ಅದರ ಕ್ಯಾನ್ವಾಸ್ ಅಂಶಕ್ಕಿಂತ ಸ್ವಲ್ಪ ಉತ್ತಮವಾಗಿದೆ ಅವರು ಏನು ಮಾಡುತ್ತಾರೆ ಎಂದರೆ ಅವರು ಈ ಗೋಡೆಯ ರಚನೆಯನ್ನು ಹೊಂದಿದ್ದಾರೆ ಮತ್ತು ಅವರು ಅದರ ಮೇಲೆ ಚಾಪೆ ಟಾರ್ಪಾಲಿನ್ ಹಾಳೆಗಳು ಅಥವಾ ಕೆಲವು ರೀತಿಯ ಜಲನಿರೋಧಕ ವಸ್ತುಗಳನ್ನು ಹಾಕುತ್ತಾರೆ ಇದರಿಂದ ಅದು ಮೇಲ್ಛಾವಣಿಯಂತೆಯೇ ರಕ್ಷಿಸುತ್ತದೆ ಮತ್ತು ಕೆಲವು ಹೋಟೆಲ್ಗಳು ಏಕೆಂದರೆ ಸಾಕಷ್ಟು ಎನ್ಜಿಒಗಳು ಮುಂದೆ ಬರುತ್ತಿವೆ ಆದ್ದರಿಂದ ಅವರು ಎಲ್ಲಿ ಉಳಿಯುತ್ತಾರೆ ಅನೇಕ ಕಚೇರಿಗಳು ಇಲ್ಲಿಗೆ ಬರುತ್ತವೆ ಮತ್ತು ಹೋಗುತ್ತವೆ ಮತ್ತು ಸಾಕಷ್ಟು ಪುನರ್ನಿರ್ಮಾಣ ಕಾರ್ಯಗಳನ್ನು ಮಾಡುತ್ತಿವೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಈ ಕೆಲಸದಲ್ಲಿ ಸಾಕಷ್ಟು ಆಂದೋಲನಗಳು ನಡೆಯುತ್ತಿವೆ ಮತ್ತು ಇಲ್ಲಿಯೇ ಅವರು ಕೆಲವು ರೀತಿಯ ವಸತಿ ಅಂಶಗಳನ್ನು ಅಭಿವೃದ್ಧಿಪಡಿಸಿದರು ಅಲ್ಲಿ ಅವರು ರಾಂಡಮ್ ಕಲ್ಲುಮಣ್ಣುಗಳ ಕಲ್ಲುಗಳಿಂದ ಕಲ್ಲಿನ ಗೋಡೆಯೊಂದಿಗೆ ಸಿಲ್ ಮಟ್ಟದವರೆಗೆ ನಿರ್ಮಿಸಿದರು ತದನಂತರ ಇದು ಒಂದು ರೀತಿಯ ಮರದ ವಸ್ತು ಅಥವಾ ತವರ ವಸ್ತುವಾಗಿದೆ ಮತ್ತು ಇದು ಸಾಂಪ್ರದಾಯಿಕ ಟೈಲ್ ಮಾದರಿಯ ಛಾವಣಿಯಾಗಿದ್ದು ಟೆರಾಕೋಟಾ ಟೈಲ್ಸ್ ಮತ್ತು ಬಾಗಿಲು ಮತ್ತು ಕಿಟಕಿಗಳನ್ನು ಪ್ಲೈವುಡ್ನಿಂದ ತಯಾರಿಸಲಾಗುತ್ತದೆ ಪ್ಲೈವುಡ್ ವಸ್ತುವು ಸುಮಾರು 3 ಅಡಿ 6 ಇಂಚು ಕಲ್ಲಿನಿಂದ ಮಾಡಲ್ಪಟ್ಟಿದೆ ಗೋಡೆ ಮತ್ತು ಈ ಬಿದಿರಿನ ನಿರ್ಮಾಣಕ್ಕೆ ಸುಮಾರು 20000 ರೂ ಆದ್ದರಿಂದ ನೀವು ಬೆಲೆಯನ್ನು ಹೋಲಿಸಿದರೆ ಟೆರಾಕೋಟಾ 27000 ಮತ್ತು ಇದು ಬಿದಿರು 20000 ಮತ್ತು ಕ್ಯಾನ್ವಾಸ್ ಸುಮಾರು 18000 ಆಗಿತ್ತು ಆದ್ದರಿಂದ ನಾವು ನಿಸ್ಸಂಶಯವಾಗಿ ಸುಧಾರಿಸುತ್ತಿರುವ ವಸ್ತು ಮತ್ತು ಇದು ಸುಮಾರು 12000 ಎಂದು ನಿಮಗೆ ತಿಳಿದಿದೆ ಏಕೆಂದರೆ ಅಲ್ಲಿ ನೀವು ಕಲ್ಲು ಮತ್ತು ಪ್ಲೈವುಡ್ ವಸ್ತುಗಳನ್ನು ಬಳಸುತ್ತಿರುವಿರಿ ಮತ್ತು 2 ವರ್ಷಗಳ ಅವಧಿಗೆ ಮತ್ತು 1 ಕ್ಕೆ ಎಲ್ಲಾ ತಾತ್ಕಾಲಿಕ ರಚನೆ ವರ್ಷ ಅವರು ಶಾಲಾ ಶಿಕ್ಷಣವನ್ನು ಸಂಪೂರ್ಣವಾಗಿ ತ್ಯಜಿಸಿದರು ಮತ್ತು ಅನೇಕ ಎನ್ಜಿಒಗಳು ನಾವು ಕೆಲವು ಪರ್ಯಾಯ ಜೀವನೋಪಾಯದ ವಸ್ತುಗಳನ್ನು ಹೇಗೆ ಉತ್ಪಾದಿಸಬಹುದು ಎಂದು ಮುಂದೆ ಬಂದರು ನಿರುದ್ಯೋಗಿ ಯುವಕರಿಗೆ ಹೇಗೆ ಶಿಕ್ಷಣ ನೀಡಬಹುದು ಟೈಲರಿಂಗ್ ಹೊಲಿಗೆ ಕಸೂತಿ ತಯಾರಿಕೆ ಅಥವಾ ಯಾವುದೇ ಕರಕುಶಲತೆಯಂತಹ ಕೆಲವು ರೀತಿಯ ಪರ್ಯಾಯ ಕೌಶಲ್ಯಗಳನ್ನು ಅವರಿಗೆ ಹೇಗೆ ಒದಗಿಸಬಹುದು ಎಂಬುದನ್ನು ಮಹಿಳೆಯಂತೆ ನಿಮಗೆ ತಿಳಿದಿದೆ ಆದ್ದರಿಂದ ಇದು ಒಂದು ಆದ್ದರಿಂದ ಅವರು ಏನು ಮಾಡಿದರು ಅವರು ಕಲ್ಲಿನ ಗೋಡೆಯನ್ನು ಹೊಂದಿದ್ದರು ಮತ್ತು ಅವರು ಒಂದು ವಾಲ್ಟ್ ಮಾಡಿದರು ಮತ್ತು ಅವರು ಒಂದು ಟ್ರಸ್ ಲೋಹದ ಟ್ರಸ್ ಅನ್ನು ಹೊಂದಿದ್ದಾರೆ ಮತ್ತು ಕೆಲವು ಸ್ಥಳಗಳಲ್ಲಿ ಅವರು ಈ ಕಲ್ನಾರಿನ ಮತ್ತು ಟಿನ್ ಶೀಟ್ ತವರ ಶೀಟ್ಗಳು ಮತ್ತು ಕಲಾಯಿ ಮಾಡಿದ ಹಾಳೆಗಳನ್ನು ಸಹ ಹೊಂದಿದ್ದಾರೆ ಮತ್ತು ಅವರು ಅದನ್ನು ಮೇಲ್ಭಾಗದಲ್ಲಿ ಮತ್ತು ಆ ರೀತಿಯಲ್ಲಿ ಹಾಕುತ್ತಾರೆ ಏಕೆಂದರೆ ಅವರು ಬಿಸಿಯಾದ ಸ್ಥಳವಾಗಿರುವುದರಿಂದ ಅವರು ಕೆಲವು ಸ್ಥಳಗಳನ್ನು ಹೊಂದಿದ್ದರು ಇನ್ಸುಲೇಶನ್ ಶೀಟ್ಗಳು ಮಾಡಬಹುದಾದ ಸಾಮಗ್ರಿಗಳು ಮತ್ತು ನೆಲಹಾಸು ಮತ್ತೆ ಒಂದು ರೀತಿಯ ಮ್ಯಾಟ್ಗಳನ್ನು ಹಾಕಲಾಗಿದೆ ಎಂದು ನಿಮಗೆ ತಿಳಿದಿದೆ ತರಗತಿಗಳಲ್ಲಿ ಸಾಮಾನ್ಯ ಮ್ಯಾಟ್ಗಳಿವೆ ಮತ್ತು ಹಾಗೆಯೇ ಇದು ಕಂಪ್ಯೂಟರ್ ಲ್ಯಾಬ್ ಆಗಿದೆ ಇದು ಹವಾನಿಯಂತ್ರಿತ ಎಂದು ನಿಮಗೆ ತಿಳಿದಿದೆ ಕಂಪ್ಯೂಟರ್ ಲ್ಯಾಬ್ಗಳು ಅರೆ ವೃತ್ತಾಕಾರದ ಟ್ರಸ್ಡ್ ರೂಫ್ ಅನ್ನು ಹೊಂದಿದೆ ಮತ್ತು ಇದು ಮತ್ತೊಮ್ಮೆ ಪೂರ್ವನಿರ್ಮಿತ ಟ್ರಸ್ಡ್ ಛಾವಣಿ ಆಗಿದೆ ಮತ್ತು ಇಲ್ಲಿ ಅವರು ವಾಸ್ತವವಾಗಿ ತರಬೇತಿ ಕೇಂದ್ರವನ್ನು ಸ್ಥಾಪಿಸಿದ್ದಾರೆ ಮತ್ತು ಕಂಪ್ಯೂಟರ್ ತರಬೇತಿ ಕೇಂದ್ರವನ್ನೂ ಸಹ ಮಾಡಿದ್ದಾರೆ ಮತ್ತು ಇದೆಲ್ಲವೂ ತಾತ್ಕಾಲಿಕ ವಸತಿಗೆ ಸಂಬಂಧಿಸಿದೆ ಆದರೆ ನಾವು ಈ 2 ವರ್ಷಗಳಲ್ಲಿ ಹೇಗೆ ಶಾಶ್ವತ ವಸತಿಗಾಗಿ ಹೂಡಿಕೆ ಮಾಡಬೇಕು ಏಕೆಂದರೆ ಭೂಮಿ ಹಂಚಿಕೆ ಸಮಸ್ಯೆಗಳು ಸ್ಥಳಾಂತರಿಸುವ ಮಾರ್ಗ ಮತ್ತು ಭೂಮಿಯನ್ನು ಹೇಗೆ ಕಂಡುಹಿಡಿಯುವುದು ಹಣವನ್ನು ಹೇಗೆ ಪಡೆಯುವುದು ಸಹಯೋಗಗಳನ್ನು ಹೇಗೆ ಪಡೆಯುವುದು ಇವೆಲ್ಲವೂ ನಿಮಗೆ ತಿಳಿದಿರುವ ದೊಡ್ಡ ಪ್ರಶ್ನೆಗಳಾಗಿವೆ ಮತ್ತು ಇವು ಸವಾಲಿನ ಸಮಸ್ಯೆಗಳಾಗಿವೆ ಮತ್ತು ಗುಜರಾತ್ ಪ್ರಕರಣದಲ್ಲಿ ತಂತ್ರಜ್ಞಾನ ವರ್ಗಾವಣೆಯನ್ನು ಅಳವಡಿಸಿಕೊಳ್ಳಲಾಗಿದೆ ಆದ್ದರಿಂದ ಆರೋವಿಲ್ಲೆ ಸೆಂಟರ್ನಲ್ಲಿನ ಸೆಂಟರ್ ಫಾರ್ ಅರ್ಥ್ ಯುನಿಟ್ ವಾಸ್ತವವಾಗಿ ಕೆಲವು ರ್ಯಾಮ್ಡ್ ಭೂಮಿಯನ್ನು ವರ್ಗಾಯಿಸಿದೆ ಮತ್ತು ಹಾಗೆಯೇ ಸಂಕುಚಿತ ಸ್ಥಿರತೆಯನ್ನು ಹೊಂದಿದೆ ಇಲ್ಲಿ ನಾವು ಅದನ್ನು CSEB ಎಂದು ಕರೆಯುತ್ತೇವೆ ಸಂಕುಚಿತ ಸ್ಥಿರೀಕರಿಸಿದ ಭೂಮಿಯ ಬ್ಲಾಕ್ ಆದ್ದರಿಂದ ಇವುಗಳು ಮೂಲಭೂತವಾಗಿ ಒಂದು ರೀತಿಯ ಇಂಟರ್ಲಾಕಿಂಗ್ ಇಟ್ಟಿಗೆಗಳಾಗಿವೆ ಮತ್ತು ಇದು ಆ ಹೆಸರಿನಲ್ಲಿ ಕಾರ್ಯಾಗಾರವಾಗಿದೆ ಹಿಂದೆ ಪ್ರಸ್ತುತ ಹುನ್ನಾರಶಾಲಾ ಇದನ್ನು ಕಚ್ ನವ ನಿರ್ಮಾಣ ಅಭಿಯಾನ ಎಂದು ಕರೆಯಲಾಗುತ್ತಿತ್ತು ಮತ್ತು ಈಗ ಅದನ್ನು ಹುನ್ನಾರಶಾಲಾ ಫೌಂಡೇಶನ್ ಎಂದು ಕರೆಯಲಾಗುತ್ತದೆ ಆದರೆ ಇದು ಕಾರ್ಯಾಗಾರವಾಗಿತ್ತು ಆದ್ದರಿಂದ ಅವರು ಈ ಇಂಟರ್ಲಾಕಿಂಗ್ ಇಟ್ಟಿಗೆಗಳನ್ನು ಎಲ್ಲಿ ತಯಾರಿಸುತ್ತಿದ್ದರು ಅಥವಾ ಅವರು ಈ ರೀತಿಯ ಪ್ರಿ ಫ್ಯಾಬ್ರಿಕೇಶನ್pre fabricationsಗಳನ್ನು ತಯಾರಿಸುತ್ತಿದ್ದರು ಮನೆಗಳ ಈ ಲೈವ್ ಮಾದರಿಗಳನ್ನು ಪ್ರಾತ್ಯಕ್ಷಿಕೆ ಘಟಕಗಳು ಮತ್ತು ಇಲ್ಲಿ ಹೂಳು ಅಂಶ ಮತ್ತು ಜೇಡಿಮಣ್ಣಿನ ಅಂಶವು ಮರಳಿನ 60 ರಿಂದ 65 10 ರಿಂದ 15 ಜೇಡಿಮಣ್ಣು 15 ರಿಂದ 20 ಜಲ್ಲಿಕಲ್ಲು ಸುಮಾರು 10 ರಿಂದ 15 ನಷ್ಟು ಮತ್ತು ಲವಣಾಂಶವು 1200 ppm ಗಿಂತ ಹೆಚ್ಚಿರಬಾರದು ಮತ್ತು pH ಮೌಲ್ಯವು 7 ಕ್ಕಿಂತ ಕಡಿಮೆಯಿಲ್ಲ ಆದ್ದರಿಂದ ಇದು ಒಂದು ರೀತಿಯ ಸಂಯೋಜನೆಯಾಗಿದ್ದು ಅದರ ಮೂಲಕ ಅವರು ಈ ಸ್ಥಿರೀಕರಿಸಿದ ಭೂಮಿಯ ಬ್ಲಾಕ್ಗಳನ್ನು ಅಭಿವೃದ್ಧಿಪಡಿಸಿದರು ಅದು ಚೌಕಾಕಾರದ ಆಕಾರದಲ್ಲಿದೆ ಮತ್ತು ಇದನ್ನು ಔರಮ್ ಪ್ರೆಸ್ ಎಂದು ಕರೆಯಲಾಗುತ್ತದೆ ಮತ್ತು ಮೂಲಭೂತವಾಗಿ ಅವರು ಏನು ಮಾಡುತ್ತಾರೆ ಎಂದರೆ ಅವರು ಇದರ ಮಿಶ್ರಣವನ್ನು ತಯಾರಿಸುತ್ತಾರೆ ಸಿಮೆಂಟ್ 5 ರಿಂದ 7 ರಷ್ಟು ಸಿಮೆಂಟ್ ಅನ್ನು ಬೆರೆಸಿ ಮತ್ತು ಅದನ್ನು ಸ್ಥಿರಗೊಳಿಸಲು ಮತ್ತು ನಂತರ ಅವರು ವಾಸ್ತವವಾಗಿ ಇದು ಅಚ್ಚು ಪ್ರಕ್ರಿಯೆಯಾಗಿದೆ ಆದ್ದರಿಂದ ಅವರು ಅದನ್ನು ಇಟ್ಟುಕೊಳ್ಳುತ್ತಾರೆ ಮತ್ತು ನಂತರ ಅವರು ಅದನ್ನು ಒತ್ತಿ ಮತ್ತು ನಂತರ ಈ ಅಚ್ಚುಗಳು ಅದರಿಂದ ಹೊರಬರುತ್ತವೆ ಮತ್ತು ಇಲ್ಲಿಯೇ ಇಂಟರ್ಲಾಕಿಂಗ್ ಇಟ್ಟಿಗೆಗಳು ಮೂಲೆಗಳಲ್ಲಿ ಅಥವಾ ಜಂಕ್ಷನ್ಗಳಲ್ಲಿ ಲಂಬವಾದ ಬಲವರ್ಧನೆಯನ್ನು ಹೊಂದಲು ಇದು ತುಂಬಾ ಸಹಾಯಕವಾಗಿದೆ ಆದ್ದರಿಂದ ಅವರು ಕೆಲವು ಲಂಬ ಬಲವರ್ಧನೆಗಳನ್ನು ಹೊಂದಬಹುದು ಅದರಲ್ಲಿ ಗಂಡು ಮತ್ತು ಹೆಣ್ಣು ಜೋಡಣೆ ಇರುತ್ತದೆ ಆದ್ದರಿಂದ ಈ ಎರಡು ವಸ್ತುಗಳು ಹೇಗೆ ಹೊಂದಿಕೆಯಾಗಬೇಕು ಮತ್ತು ನಂತರ ಬಲವರ್ಧನೆಯು ಪೈಪ್ ಅನ್ನು ಅಳವಡಿಸಲಾಗಿದೆಯೇ ಅಥವಾ 8 mm ರಾಡ್ ಅನ್ನು ಇರಿಸಲಾಗುತ್ತದೆ ಆದ್ದರಿಂದ ಅವರು ಈ ಇಟ್ಟಿಗೆಗಳನ್ನು ಒಮ್ಮೆ ತಯಾರಿಸುತ್ತಾರೆ ಅವರು ಈ ಇಟ್ಟಿಗೆಗಳನ್ನು ಬೆಂಕಿಯಲ್ಲಿ ಸುಡುವುದಿಲ್ಲ ಅವರು ಏನು ಮಾಡುತ್ತಾರೆ ಎಂದರೆ ಅವರು ಎರಡು ದಿನಗಳವರೆಗೆ ಒಂದು ರೀತಿಯ ಪ್ಲಾಸ್ಟಿಕ್ ಹಾಳೆಯಿಂದ ಮುಚ್ಚಿ ಮತ್ತು ನಂತರ ಅದನ್ನು ಸುಮಾರು 21 ದಿನಗಳವರೆಗೆ ಅವರು ಅದನ್ನು 21 ದಿನಗಳವರೆಗೆ ಗಟ್ಟಿಯಾಗಲು ಬಿಡಲಾಗುತ್ತದೆ ಬಿಸಿ ಸೂರ್ಯ ಮತ್ತು ನಂತರ ಅವರು ಅದನ್ನು ನೇರವಾಗಿ ಕಟ್ಟಡ ಸಾಮಗ್ರಿಗಳಿಗೆ ಬಳಸುತ್ತಾರೆ ಅಲ್ಲದೆ ಫೆರೋ ಸಿಮೆಂಟ್ ಚಾನೆಲ್ಗಳಂತಹ ಕೆಲವು ಪ್ರಿಫ್ಯಾಬ್ ಘಟಕಗಳಿವೆ ಆದ್ದರಿಂದ ನೀವು ಫೆರೋ ಸಿಮೆಂಟ್ ಚಾನೆಲ್ಗಳನ್ನು ಹೊಂದಿದ್ದೀರಿ ಅವುಗಳು ಅಚ್ಚುಗಳಾಗಿವೆ ಮತ್ತು ಅದೇ ರೀತಿ ಇವುಗಳನ್ನು ಹೆಚ್ಚಾಗಿ ಶೌಚಾಲಯಗಳಿಗೆ ಬಳಸಲಾಗುತ್ತದೆ ಆದ್ದರಿಂದ ಛಾವಣಿಯ ರಚನೆಯು ಈ ರೀತಿ ಇರುತ್ತದೆ ಆದ್ದರಿಂದ ಅದು ಒಂದರ ಮೇಲೆ ಒಂದನ್ನು ಜೋಡಿಸುತ್ತದೆ ಮತ್ತು ನಂತರ ಅದು ಒಂದು ರೀತಿಯ ಛಾವಣಿಯಾಗಿ ರೂಪುಗೊಳ್ಳುತ್ತದೆ ಮತ್ತು ಈ ಭೂಕಂಪದ ವಿಷಯದಲ್ಲಿ ಮಾತ್ರವಲ್ಲದೆ ಹಿಂದಿನ ಭೂಕಂಪಗಳ ವಿಷಯದಲ್ಲಿಯೂ ಸಹ ದೆಹಲಿಯಲ್ಲಿ ಅಭಿವೃದ್ಧಿ ಪರ್ಯಾಯಗಳು ಹೈದರಾಬಾದ್ನಲ್ಲಿರುವ ನಿರ್ಮಿತಿ ಕೇಂದ್ರಗಳ ಮೂಲಕ ವಿವಿಧ ಏಜೆನ್ಸಿಗಳಿಂದ ಕೆಲವು ಪ್ರಯತ್ನಗಳು ನಡೆದಿವೆ ಅವರು ನಿಮ್ಮ ಬಗ್ಗೆ ಮಾತನಾಡುವ ಮತ್ತೊಂದು ಮಾದರಿ ಇದು ನಿಮಗೆ ತಿಳಿದಿರುವ ಪ್ರಿ ಕಾಸ್ಟ್ ಫ್ರೇಮ್ಗಳನ್ನು ತಿಳಿದಿದೆ ಇವೆಲ್ಲವೂ ವಸತಿಯಲ್ಲಿನ ಪ್ರಿಕಾಸ್ಟ್ ತಂತ್ರಜ್ಞಾನಗಳು ಹಾಗಾಗಿ ನಿರ್ಮಿತಿ ಕೇಂದ್ರವು ಬಾಗಿಲ ಚೌಕಟ್ಟಿನಂತೆ ಅಭಿವೃದ್ಧಿಪಡಿಸಿರುವ ಚೌಕಟ್ಟು ಇದಾಗಿದೆ ಆದರೆ ನಂತರ ಇದು ಛಾವಣಿಗಳ ಟೊಳ್ಳಾದ ಇಟ್ಟಿಗೆ ಮಾದರಿಯಾಗಿದೆ ಅವರು ಏನು ಮಾಡುತ್ತಾರೆ ಎಂದರೆ ಈ ವಸ್ತುಗಳು ಈ ಚೌಕಟ್ಟಿನಲ್ಲಿ ಹುದುಗುತ್ತವೆ ಮತ್ತು ಅದು ಛಾವಣಿಯೊಳಗೆ ಅಳವಡಿಸಲಾಗಿದೆ ನಿಮಗೆ ತಿಳಿದಿರುವಂತೆ ಪ್ರತಿಯೊಂದು ಫಲಕವನ್ನು ಈ ರೀತಿಯ ಬ್ಲಾಕ್ಗಳೊಂದಿಗೆ ಅಳವಡಿಸಲಾಗಿದೆ ಮತ್ತು ನಂತರ ಅದನ್ನು ಒಂದು ಫಲಕವಾಗಿ ಸಂಯೋಜಿಸಲಾಗಿದೆ ಆದ್ದರಿಂದ ಇದು ಒಂದು ತಂತ್ರಜ್ಞಾನವಾಗಿದೆ ಮತ್ತು ಅವರು ಕರ್ಣೀಯ ಬ್ರೇಸಿಂಗ್ ಮತ್ತು ನಿಮಗೆ ತಿಳಿದಿರುವ ಕಾಂಕ್ರೀಟ್ ಚೆಂಡುಗಳನ್ನು ಹೊಂದಿರುವ ಮತ್ತೊಂದು ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ್ದಾರೆ ಹಾಗಾಗಿ ಭೂಕಂಪ ಬಂದರೂ ಕಂಪಿಸಿದರೂ ಉರುಳಿ ಬೀಳುತ್ತವೆ ನಿಸ್ಸಂಶಯವಾಗಿ ಕಟ್ಟಡವು ಸ್ವಲ್ಪಮಟ್ಟಿಗೆ ಓರೆಯಾಗುವುದನ್ನು ಮಾತ್ರ ತಿಳಿಯಬಹುದು ಇದರಿಂದ ಅದು ಹೆಚ್ಚು ಹಾನಿಯಾಗುವುದಿಲ್ಲ ಹಾಗಾಗಿ ನಿರ್ಮಿತಿ ಕೇಂದ್ರ ಅಭಿವೃದ್ಧಿಪಡಿಸಿರುವ ತಂತ್ರಜ್ಞಾನದಲ್ಲಿ ಇದೂ ಕೂಡ ಒಂದು ಮತ್ತು GSDMA ಮತ್ತು ಎಲ್ಲಾ ಇತರ IS ಕೋಡ್ಗಳಿಂದ ನಾವು ತೋರಿಸಿದ ವಿವಿಧ ಮಾರ್ಗಸೂಚಿಗಳನ್ನು ಅನುಸರಿಸಿ ಆ ಕಾಲದ ಕಚ್ ನವ ನಿರ್ಮಾಣ ಅಭಿಯಾನವು ಭೂಕಂಪ ನಿರೋಧಕ ಅನೇಕ ಮಾದರಿಗಳನ್ನು ಅಭಿವೃದ್ಧಿಪಡಿಸಿದೆ ಒಂದು G1 ಮಾದರಿ ಒಂದು ಬೋಂಗಾದ ಅನುಕರಣೆ ನೀವು ಏನು ಮಾಡಬಹುದು ನೋಡಿ ಛಾವಣಿಯ ಬ್ಯಾಂಡ್ ಮೇಲೆ ಸ್ತಂಭದ ಬ್ಯಾಂಡ್ ಸಿಲ್ ಬ್ಯಾಂಡ್ ಆದ್ದರಿಂದ ಈ ಕೋಡ್ಗಳನ್ನು ಅನುಸರಿಸಿ ಮತ್ತು ಅಧಿಕಾರಿಗಳು ಹೊರಡಿಸಿದ ಮಾರ್ಗಸೂಚಿಗಳನ್ನು ಅನುಸರಿಸಿ ಆದ್ದರಿಂದ ಈ ತಂತ್ರಜ್ಞಾನದ ವರ್ಗಾವಣೆಯನ್ನು ಬೋಂಗಾ ಮೇಲ್ಛಾವಣಿಯ ಉನ್ನತೀಕರಣದ ರೀತಿಯಲ್ಲಿ ಹೇಗೆ ಕಾರ್ಯಗತಗೊಳಿಸಬಹುದು ಎಂಬುದನ್ನು ಸಹ ಅವರು ಪ್ರದರ್ಶಿಸಿದರು ಹಾಗಾಗಿಯೇ ಅವರು ಟ್ರಸ್ ಫ್ಯಾಬ್ರಿಕೇಟೆಡ್ ಟ್ರಸ್ ಸಹಾಯದಿಂದ ಅಷ್ಟಭುಜಾಕೃತಿಯ ಶಂಕುವಿನಾಕಾರದ ಛಾವಣಿಯ ಬಗ್ಗೆ ಮಾತನಾಡುತ್ತಿದ್ದಾರೆ ಅಲ್ಲದೆ ಕೆಲವು ವೃತ್ತಾಕಾರದ ಮಾದರಿಗಳು ಅರ್ಧಗೋಳದ ಗುಮ್ಮಟವಾಗಿದೆ ಇದನ್ನು ಸಂಪೂರ್ಣವಾಗಿ ಇಟ್ಟಿಗೆಗಳಿಂದ ಮಾಡಲಾಗುತ್ತದೆ ಮಣ್ಣಿನ ಬ್ಲಾಕ್ಗಳೊಂದಿಗೆ ನಿಮಗೆ ತಿಳಿದಿದೆ ಮತ್ತು ನಾನು ಈಗ ನಿಮಗೆ ತೋರಿಸಿರುವ ಫೆರೋ ಸಿಮೆಂಟ್ ಚಾನೆಲ್ಗಳು ಅವುಗಳನ್ನು ಹೇಗೆ ನಿರ್ಮಿಸಲಾಗಿದೆ ಮತ್ತು ಕೆಲವು ಮನೆಗಳನ್ನು ಸಹ ನಿರ್ಮಿಸಲಾಗಿದೆ ಮತ್ತು ಕೆಲವು ಶೌಚಾಲಯಗಳು ಇವುಗಳನ್ನು ಪ್ರಿಕಾಸ್ಟ್ ಶೌಚಾಲಯಗಳು ಶೌಚಾಲಯ ಘಟಕಗಳು ಎಂದು ನೀವು ನೋಡಬಹುದು ಮಧ್ಯಸ್ಥಿಕೆಗಳು ಕೆಲವು ವಿಚಾರಗಳು ಏಕೆಂದರೆ ಈ ಸಂಪೂರ್ಣ ವಿಪತ್ತು ಇದರ ಅನುಸರಣೆಯಾಗಿ ಪರಿಣಮಿಸುತ್ತದೆ ಏಕೆಂದರೆ ಇದು ವಿಭಿನ್ನ ಆಲೋಚನೆಗಳು ಮತ್ತು ಪ್ರಯೋಗಗಳ ಪ್ರಯೋಗಾಲಯವಾಗಿದೆ ಆದ್ದರಿಂದ ಬಿದಿರಿನಂತಹ ಸಾಂಪ್ರದಾಯಿಕ ತಂತ್ರಜ್ಞಾನದ ಕೆಲವು ಸಂಯೋಜನೆಯನ್ನು ನಾವು ಹೇಗೆ ಬಿದಿರಿನ ಬಳಸಿಕೊಳ್ಳಬಹುದು ಮತ್ತು ಅದನ್ನು ಆಶ್ರಯ ರೂಪಗಳು ಮತ್ತು ಹುಲ್ಲಿನಲ್ಲಿ ಹುದುಗಿಸಬಹುದು ಆದ್ದರಿಂದ ಈ ಎರಡೂ ಸಿಎಸ್ಇಬಿ ಬ್ಲಾಕ್ಗಳು ಸಮತಟ್ಟುಗೊಳಿಸಿದ ಎರ್ತ್ ಮತ್ತು ಹುಲ್ಲಿನ ಛಾವಣಿಗಳ ಸಂಯೋಜನೆ ಇದೆ ಆದ್ದರಿಂದ ವಿಭಿನ್ನ ಕೆಲಸಗಳಿವೆ ಮತ್ತು ಅದೇ ರೀತಿ ಆಸ್ಪತ್ರೆಯಲ್ಲಿ ನೀವು ನೋಡಬಹುದಾದ ಸಂಗತಿಯೆಂದರೆ ಅವರು ಭೂಕಂಪ ನಿರೋಧಕ ರಚನೆಗೆ ಹೆಸರುವಾಸಿಯಾದ ಜಿಯೋಡೆಸಿಕ್ ಗುಮ್ಮಟಗಳ ಕೆಲವು ಘಟಕಗಳನ್ನು ನಿರ್ಮಿಸುತ್ತಿದ್ದಾರೆ ಮತ್ತು ಇದು ಕಡಿಮೆ ಪ್ರದೇಶ ಮತ್ತು ಹೆಚ್ಚಿನ ಪರಿಮಾಣವನ್ನು ಹೊಂದಿರುತ್ತದೆ ಆದ್ದರಿಂದ ಇದು ನಿರ್ಮಿತಿ ಕೇಂದ್ರವು ನಿರ್ಮಿಸಿದ ಭೂಕಂಪನ ನಿರೋಧಕ ಮಾದರಿಯಾಗಿದೆ ಈ ವೃತ್ತಾಕಾರದ ಚೆಂಡುಗಳೊಂದಿಗೆ ಅಡಿಪಾಯದಲ್ಲಿ ಕರ್ಣೀಯ ಬ್ರೇಸಿಂಗ್ ಅನ್ನು ನಾನು ನಿಮಗೆ ಹೇಳಿದ್ದೇನೆ ಅಲ್ಲಿ ಕಟ್ಟಡವು ಶಕ್ತಿಗಳನ್ನು ಭೂಕಂಪನ ಶಕ್ತಿಗಳನ್ನು ಸಹ ತಡೆದುಕೊಳ್ಳುತ್ತದೆ ಮತ್ತು ಅದೇ ಸಮುದಾಯ ಭವನ ಕ್ಯಾಥೋಲಿಕ್ ರಿಲೀಫ್ ಸರ್ವಿಸಸ್ ಪೈಕಾ ಗ್ರಾಮದ ಪುನರ್ನಿರ್ಮಾಣ ಚಟುವಟಿಕೆಯನ್ನು ಕೈಗೆತ್ತಿಕೊಂಡಿದ್ದು ಹಾನಿಗೊಳಗಾದ ಈ ಇಡೀ ಸಮುದಾಯ ಭವನವನ್ನು CSEB ಬ್ಲಾಕ್ಗಳು ಮತ್ತು ಮಂಗಳೂರು ಹೆಂಚುಗಳನ್ನು ಬಳಸಿ ಮರುನಿರ್ಮಾಣ ಮಾಡಿರುವುದನ್ನು ಇಲ್ಲಿ ನೋಡಬಹುದು ಮತ್ತು ಅದೇ ರೀತಿ ಮನೆಗಳು ಅವರು ಮನೆಯ ಸುಮಾರು 35 ಸ್ಕ್ವೇರ್ ಮೀಟರ್ ಪ್ರದೇಶವನ್ನು ನೀಡುತ್ತಿರುವುದನ್ನು ನೀವು ನೋಡಬಹುದು ಅಲ್ಲಿ ಅವರು ಸಣ್ಣ ತೆರೆದ ಜಾಗವನ್ನು ಹೊಂದಿದ್ದಾರೆ ಮತ್ತು ಕೆಲವೊಮ್ಮೆ ಅವರು ಹಿಂದಿನ ಬಾಗಿಲುಗಳನ್ನು ಬಳಸುತ್ತಾರೆ ಮತ್ತು ಇಲ್ಲಿ ಈ ಹಳ್ಳಿಯಲ್ಲಿ ಅವರು ಮಾಡಿದ್ದು ಅವರು ಯಾವುದೇ ವಿನ್ಯಾಸವನ್ನು ವಿನ್ಯಾಸಗೊಳಿಸಿಲ್ಲ ಆದರೆ ಅವರು ಮಾಡಿರುವುದು ಮನೆಯ ಪಕ್ಕದಲ್ಲಿಯೇ ಅವರು ಈಗಾಗಲೇ ಅಸ್ತಿತ್ವದಲ್ಲಿರುವ ಮನೆಯನ್ನು ಹೊಂದಿದ್ದು ಅದರ ಪಕ್ಕದಲ್ಲಿಯೇ ನೀವು ಇಲ್ಲಿ ಮನೆಯನ್ನು ಹೊಂದಿದ್ದೀರಿ ಎಂದು ಅವರು ಊಹಿಸುತ್ತಾರೆ ಅದನ್ನು ಅವರು ನಿರ್ಮಿಸಿದ್ದಾರೆ ಆದ್ದರಿಂದ ರಚನೆಯು ಉಳಿದಿದೆ ಆ ಬಡಾವಣೆಯ ರಚನೆಯು ಹಾಗೆಯೇ ಉಳಿದಿದೆ ಮತ್ತು ಇಂದಿನಂತೆ ಮಧ್ಯದಲ್ಲಿ ಸಮುದಾಯ ಕೇಂದ್ರ ಮತ್ತು ಕ್ರಮೇಣ ವಿಷಯಗಳು ಅಭಿವೃದ್ಧಿ ಹೊಂದಿದ ಅಡ್ಡರಸ್ತೆ ಹೀಗಿರುವುದನ್ನು ನೀವು ನೋಡುತ್ತೀರಿ ಆದರೆ ಈಗ ನೀವು ನೋಡುತ್ತಿರುವುದು ಹಳ್ಳಿಯ ನೋಟವನ್ನು ಅದೇ ಸ್ಥಳಗಳಲ್ಲಿ ಪುನರ್ನಿರ್ಮಿಸಲಾಗಿದೆ ಅದರ ಪಕ್ಕದಲ್ಲಿ ಅವರು ತಾತ್ಕಾಲಿಕವಾಗಿ ವಾಸಿಸುತ್ತಿದ್ದ ಸಣ್ಣ ಭೋಂಗಾಸ್ ಅನ್ನು ನೀವು ನೋಡಬಹುದು ಮತ್ತು ಕ್ಯಾರಿಟಾಸ್ ಕೆವಿಟಿ ಅಭಿವೃದ್ಧಿಪಡಿಸಿದ ಕೆಲವು ಭೂಕಂಪ ನಿರೋಧಕ ಮಾದರಿಗಳೂ ಇವೆ ಆದರೆ ಇವುಗಳು ಈ ಪ್ರದೇಶಕ್ಕೆ ಸಂಬಂಧಿಸಿಲ್ಲ ಆದರೆ ಅವು ಕಾಂಕ್ರೀಟ್ ಮಾದರಿಗಳ ಅತ್ಯಂತ ಏಕರೂಪದ ಮತ್ತು ಪ್ರಮಾಣಿತ ರೂಪಗಳಾಗಿವೆ ಅಲ್ಲಿ ಜನರು ಈ ಮನೆಗಳಲ್ಲಿ ಉಳಿಯಲು ಹಿಂಜರಿಯುತ್ತಾರೆ ನಾನು ಅವರನ್ನು ಸಂದರ್ಶಿಸಲು ಪ್ರಾರಂಭಿಸಿದಾಗ ಅವರು ಇಲ್ಲ ನಾವು ಈ ಮನೆಗಳಲ್ಲಿ ಇರಲು ಸಾಧ್ಯವಿಲ್ಲ ಎಂದು ಹೇಳಿದರು ಮತ್ತು ಕೆಲವು 100 ಕೋಟಿ ಮೊತ್ತದ ಆಸ್ಪತ್ರೆ ಯೋಜನೆಗಳಿವೆ ಅದು ಕನಿಷ್ಠ 9 ರಿಕ್ಟರ್ ಮಾಪಕವನ್ನು ತಡೆದುಕೊಳ್ಳುತ್ತದೆ ಆದ್ದರಿಂದ ಆ ರೀತಿಯಲ್ಲಿ ಅವರು ಅದರ ಪ್ರತಿರೋಧದ ಅಂಶಕ್ಕೆ ಪ್ರಗತಿ ಸಾಧಿಸಲು ಪ್ರಯತ್ನಿಸುತ್ತಾರೆ ಮತ್ತು ಈ ಸಮುದಾಯದ ಪ್ರತಿಕ್ರಿಯೆಗಳು ಯಾವುವು ಆದ್ದರಿಂದ ಈಗ ನೀವು ನೋಡಬಹುದು ಒಂದು ಸಮುದಾಯಕ್ಕೆ ಈ ಮನೆಯನ್ನು NGO ನೀಡಿದ್ದು ಅದರ ಪಕ್ಕದಲ್ಲಿ ಸಮುದಾಯವೇ ಕಲ್ಲು ಬಳಸಿ ಈ ಮನೆಯನ್ನು ನಿರ್ಮಿಸಿದೆ ಕಲ್ಲು ಅಸುರಕ್ಷಿತ ವಸ್ತು ಎಂದು ಅವರು ತಿಳಿದಿದ್ದಾರೆ ಆದರೆ ಅವರು ತಮ್ಮ ಸ್ವಂತ ಅಗತ್ಯಗಳಿಗಾಗಿ ತಮ್ಮ ಸ್ವಂತಕ್ಕಾಗಿ ನಿರ್ಮಿಸಿದ್ದಾರೆ ಆದ್ದರಿಂದ ಸಮುದಾಯಕ್ಕೆ ಏನು ಬೇಕು ಮತ್ತು ಸಮುದಾಯದ ಬೇಡಿಕೆ ಏನು ಎಂಬುದನ್ನು ಇಲ್ಲಿ ನಾವು ಕಲಿಯಬೇಕಾಗಿದೆ ಮತ್ತು ಈಗ ಅವರು ಕಲ್ಲಿನೊಂದಿಗೆ ಹೋಗಲು ಬಯಸುತ್ತಿದ್ದರೂ ಸಹ ಅವರಿಗೆ ಮಾರ್ಗದರ್ಶನ ನೀಡಲು ಅದು ಎಷ್ಟು ಸುರಕ್ಷಿತವಾಗಿದೆ ಆದರೆ ನಿರ್ಮಿಸಲು ಉತ್ತಮ ಮಾರ್ಗಗಳು ಯಾವುವು ಮತ್ತು ಯಾವುದು ಈ ವಸ್ತುಗಳನ್ನು ಬಳಸಿಕೊಂಡು ನಿರ್ಮಿಸಲು ಸರಿಯಾದ ಮಾರ್ಗಗಳು ನಿಮಗೆ ಗೊತ್ತಾ ನಾವು ಅನುಸರಿಸಬೇಕಾದ ಕೋಡ್ಗಳು ಯಾವುವು ಇಲ್ಲಿಯೇ ಸಮುದಾಯವು ತಮ್ಮನ್ನು ತಾವು ನಿರ್ಮಿಸಿಕೊಳ್ಳಲು ತಾಂತ್ರಿಕತೆಯನ್ನು ಕೆಲವು ಬೆಂಬಲ ವ್ಯವಸ್ಥೆಯಲ್ಲಿ ತಿಳಿಸಬೇಕು ಆದ್ದರಿಂದ ಇವು ಗುಜರಾತ್ ಭೂಕಂಪದ ಕೆಲವು ಉದಾಹರಣೆಗಳಾಗಿವೆ ಆದರೆ ಗುಜರಾತ್ ಅನ್ನು ಅನುಸರಿಸುವಲ್ಲಿ ನಮಗೆ ಸುನಾಮಿ ಇದೆ ಮತ್ತು ಸುನಾಮಿಯ ನಂತರ ಕಾಶ್ಮೀರ ಭೂಕಂಪನ ಮತ್ತು ಕಾಶ್ಮೀರ ಭೂಕಂಪದ ತಕ್ಷಣ ನಾನು UK ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೆ ಮತ್ತು ಕಾಶ್ಮೀರ ಭೂಕಂಪದ ನಂತರ ನಾನು ತಕ್ಷಣವೇ ಬಹಳಷ್ಟು ಏಜೆನ್ಸಿಗಳು ಅದರ ಕಡೆಗೆ ಕೆಲಸ ಮಾಡುತ್ತಿದ್ದವು ಮತ್ತು ಅವರು ತ್ವರಿತ ತಂತ್ರಜ್ಞಾನಗಳನ್ನು ಹುಡುಕುತ್ತಿದ್ದರು ತ್ವರಿತವಾಗಿ ಮನೆಗಳನ್ನು ನಿರ್ಮಿಸುತ್ತಾರೆ ಅದಕ್ಕಾಗಿಯೇ ಆ ಸಮಯದಲ್ಲಿ UNWTO ಸಹ ನಮ್ಮ ಕಂಪನಿಯನ್ನು ಸಂಪರ್ಕಿಸಿದೆ ಮತ್ತು ನಾನು ನಿಜವಾಗಿ ಕೆಲವು ರೀತಿಯ ವಿನ್ಯಾಸವನ್ನು ಮಾಡುತ್ತಿದ್ದೇನೆ ಬ್ರಿಟನ್ನ ಪ್ರಿಫ್ಯಾಬ್ ಮನೆಗಳು ಮತ್ತು ಫ್ರೇಮ್ ಹೌಸ್ಗಳಿಗೆ ನಾವು ಫ್ಲಾಟ್ ಪ್ಯಾಕ್ ವಿಧಾನವನ್ನು ಮಾಡುವಲ್ಲಿ ನೀವು ನೋಡಬಹುದಾದ ಫಲಕಗಳು ಇಲ್ಲಿವೆ ಮತ್ತು ಎಲ್ಲಾ ಇದು ನಿಖರವಾಗಿ POK ನಲ್ಲಿ ನಿರ್ಮಿಸಲಾದ ಮನೆ ಅಲ್ಲ ಆದರೆ ಬೇರೆಡೆ ನಿರ್ಮಿಸಲಾಗಿದೆ ಆದರೆ ನನ್ನ ಬಳಿ ಛಾಯಾಚಿತ್ರಗಳಿಲ್ಲ ಆದ್ದರಿಂದ ನಾನು ಅದರ ಕೆಲವು ಮಾದರಿಗಳನ್ನು ತೋರಿಸಲು ಪ್ರಯತ್ನಿಸುತ್ತಿದ್ದೇನೆ ಆದ್ದರಿಂದ ಇಲ್ಲಿ ಟ್ರಸ್ಗಳು ಛಾವಣಿಗಳು ಎಲ್ಲವೂ ಫ್ಲಾಟ್ ಪ್ಯಾಕ್ ವಿಧಾನವಾಗಿದೆ ಆದ್ದರಿಂದ ಏಕರೂಪದ ಮತ್ತು ಪ್ರಮಾಣಿತ ರೂಪದಲ್ಲಿ ನಾವು ವಿನ್ಯಾಸದ ಮೂಲಕ ತ್ಯಾಜ್ಯವನ್ನು ಕಡಿಮೆ ಮಾಡಬಹುದು ಮತ್ತು ನಾವು ಅದನ್ನು ಕಾರ್ಖಾನೆಯಿಂದ ಪ್ಯಾಕ್ ಮಾಡುತ್ತೇವೆ ನಾವು ಅದನ್ನು POK ಗೆ ರವಾನಿಸುತ್ತೇವೆ ಮತ್ತು ನಂತರ ನಾವು ಕೆಲವು ಕಾರ್ಮಿಕರಿಗೆ ಕಳುಹಿಸುತ್ತೇವೆ ಮತ್ತು ಅವರು ಅದನ್ನು ಸ್ಥಳದಲ್ಲೇ ನಿರ್ಮಿಸುತ್ತಾರೆ ಹಾಗಾಗಿ ಇಲ್ಲಿ ನಾನು ನನ್ನ ಮೇಜಿನ ಮೇಲೆ ಕುಳಿತು ಡಿಸೈನರ್ ಆಗಿ ಖಳನಾಯಕನ ಪಾತ್ರವನ್ನು ಅರಿತುಕೊಂಡೆ ಎಂದು ಹೇಳುತ್ತೇನೆ ನಾನು ಎಂದಿಗೂ ಸೈಟ್ಗೆ ಹೋಗಿಲ್ಲ ನಾನು ಎಂದಿಗೂ ಸಂದರ್ಭವನ್ನು ಪರಿಚಯಿಸಲಿಲ್ಲ ಫಲಾನುಭವಿಗಳು ಯಾರು ಅವರಿಗೆ ಏನು ಬೇಕು ಜೀವನೋಪಾಯ ಏನು ಎಂದು ನನಗೆ ತಿಳಿದಿಲ್ಲ ಮತ್ತು ಇಲ್ಲಿ ನಾನು ಖಳನಾಯಕನ ಪಾತ್ರವನ್ನು ನಿರ್ವಹಿಸುತ್ತಿದ್ದೇನೆ ಮತ್ತು ನಾವು ಸಂಶೋಧನೆಯನ್ನು ನಿಜವಾಗಿ ಹೇಗೆ ತೆಗೆದುಕೊಳ್ಳಬಹುದು ಯಾವುದು ಎಂಬ ನನ್ನ ಮುಂದಿನ ಸಂಶೋಧನೆಯನ್ನು ನಾನು ನೋಡಿದೆ ಅಂತರಗಳು ಅಭಿವೃದ್ಧಿ ಗುಂಪುಗಳು ಮತ್ತು ಫಲಾನುಭವಿ ಗುಂಪುಗಳ ನಡುವಿನ ಅಂತರವನ್ನು ಹೇಗೆ ಸಮನ್ವಯಗೊಳಿಸುವುದು ನಂತರ ಆ ಕಾಶ್ಮೀರ ಭೂಕಂಪದ ಮೊದಲು ನಾವು ಸುನಾಮಿ ಹೊಂದಿದ್ದೇವೆ ಮತ್ತು ನೀವು ನೋಡಬಹುದಾದದ್ದು ದೈತ್ಯ ಸುನಾಮಿಯಾಗಿದ್ದು ಅದು ಬಂದಾ ಆಚೆಯನ್ನು ನಾಶಪಡಿಸಿದೆ ಸುನಾಮಿ 2004 ರಲ್ಲಿ ಹಿಂದೂ ಮಹಾಸಾಗರವನ್ನು ಅಪ್ಪಳಿಸಿತು ಮತ್ತು ಇದು ತಮಿಳುನಾಡು ದಕ್ಷಿಣದ ರಾಜ್ಯವಾದ ತಮಿಳುನಾಡು ವಿಶೇಷವಾಗಿ ನಾಗಪಟ್ಟಿಣಂ ಮತ್ತು ತಮಿಳುನಾಡಿನ ಕಡಲೂರು ಮತ್ತು ಪೂರ್ವ ಕರಾವಳಿಯ ಮೇಲೆ ಪರಿಣಾಮ ಬೀರಿದೆ ಆದರೆ ಭೂಕಂಪದ ಕೇಂದ್ರಬಿಂದುವು ಸುಮಾತ್ರಾ ಬಳಿ ಎಲ್ಲೋ ಇತ್ತು ಮತ್ತು ಅಲೆಗಳು ಬಹುತೇಕ ಈ ದಿಕ್ಕಿನಲ್ಲಿ ಸಾಗಿವೆ ಹಾಗಾಗಿ ಈಗ ನಾನು ಸ್ಥಳಕ್ಕೆ ಭೇಟಿ ನೀಡಿದಾಗ ಸುನಾಮಿ ನಂತರದ ತಕ್ಷಣ ಪ್ರಮುಖ ಸಮಸ್ಯೆಗಳೆಂದರೆ ಆಹಾರ ಭದ್ರತೆ ಪಡಿತರವನ್ನು ಹೇಗೆ ಪಡೆಯುವುದು ಎಂದು ನಿಮಗೆ ತಿಳಿದಿದೆ ಏಕೆಂದರೆ ಅವರು ಎಲ್ಲೋ ನೆಲೆಸಿದಾಗ ಪರಿಹಾರ ಹಂತದ ನಂತರ ಅವರೆಲ್ಲರೂ ಇದ್ದಾರೆ ಆದ್ದರಿಂದ ಅವರ ದೈನಂದಿನ ಅಗತ್ಯಗಳು ಇದು ಅಲ್ಲಿ ಪ್ರತಿ ಪಡಿತರ ಅಂಗಡಿಗಳು ಸರತಿ ಸಾಲುಗಳಿಂದ ತುಂಬಿರುತ್ತವೆ ಪ್ರತಿಯೊಂದು ನೀರಿನ ಸೌಲಭ್ಯವು ಸುನಾಮಿಯಿಂದಾಗಿ ಅವರ ಮೂಲಸೌಕರ್ಯಗಳು ಹಾನಿಗೊಳಗಾಗಿವೆ ನಿಮಗೆ ತಿಳಿದಿರುವ ಕುಡಿಯುವ ನೀರನ್ನು ಅವರು ಎಲ್ಲಿ ಪಡೆಯುತ್ತಾರೆ ಮತ್ತು ಅವರ ಜೀವನೋಪಾಯಕ್ಕೆ ಅಪಾಯವಿದೆ ಹಾಗಾಗಿ ಇಲ್ಲಿಯೇ ಮೀನುಗಾರರು ನೆಲೆಸಿದ್ದಾರೆ ನೀವು ದೋಣಿ ಮಾಲೀಕರನ್ನು ಹೊಂದಿದ್ದೀರಿ ನಿಮ್ಮಲ್ಲಿ ಮೀನುಗಾರರಿದ್ದಾರೆ ನಿಮ್ಮಲ್ಲಿ ವ್ಯಾಪಾರಿಗಳಿದ್ದಾರೆ ಮತ್ತು ಎಲ್ಲವನ್ನೂ ಪರಸ್ಪರ ಸಹಕರಿಸುತ್ತಿದ್ದರು ಮತ್ತು ಅವರು ಕೆಲಸ ಮಾಡುತ್ತಾರೆ ಮತ್ತು ನಿಮಗೆ ತಿಳಿದಿರುವ ಸಾಂಪ್ರದಾಯಿಕ ಮನೆಗಳು ಮತ್ತು ಅವರ ಸ್ಥಳೀಯ ಜ್ಞಾನವು ಅವರು ತಮ್ಮ ಮನೆಗಳನ್ನು ಹೇಗೆ ಕೇಂದ್ರೀಕರಿಸಿದರು ಆ ಮನೆಗಳು ಹವಾಮಾನಕ್ಕೆ ಅನುಗುಣವಾಗಿ ಸ್ಥಾಪಿಸಲಾಗಿದೆ ಅದು ಅವರ ಜೀವನೋಪಾಯದ ಅಗತ್ಯಗಳಿಗೆ ಸರಿಹೊಂದುತ್ತದೆ ಮತ್ತು ಮನೆಗಳ ವಿಭಿನ್ನ ಪ್ರಕಾರಗಳು ಇದು ತರಂಗಂಬಾಡಿಯಲ್ಲಿದೆ ಮತ್ತು ಈ ಮನೆಗಳ ವಿವಿಧ ವಿನ್ಯಾಸಗಳು ಅವಿಭಕ್ತ ಕುಟುಂಬದ ಮನೆ ವಿಭಕ್ತ ಕುಟುಂಬದ ಮನೆ ಮತ್ತು ಅವರ ಸಾರ್ವಜನಿಕ ಸ್ಥಳಗಳು ಅವರು ಹೇಗೆ ಹಾನಿಗೊಳಗಾಗಿವೆ ಇದರಿಂದ ಬೃಹತ್ ಮೂಲಸೌಕರ್ಯ ಹಾಳಾಗಿದೆ ಆದರೆ ನೀವು ಅದನ್ನು ನೋಡಬೇಕು ಆದರೆ ನೀವು ಈ ಸ್ಥಳಗಳಿಗೆ ಸರಿಯಾದ ಮಾಹಿತಿಯನ್ನು ರವಾನಿಸಿದ್ದರೆ ನೀವು ಪುರಾವೆಗಳನ್ನು ನೋಡಿದರೆ ಈ ಅಲೆಗಳನ್ನು ಮುಖ್ಯಭೂಮಿಗೆ ತಲುಪಲು ಸುಮಾರು 3 ಗಂಟೆಗಳ ಕಾಲ 180 ನಿಮಿಷಗಳನ್ನು ತೆಗೆದುಕೊಂಡಿತು ನಿಮಗೆ ಮುಖ್ಯ ಭೂಮಿಗೆ ತಿಳಿದಿದೆ ಆದ್ದರಿಂದ ಆ ಮಾಹಿತಿಯನ್ನು ಸರಿಯಾದ ರೀತಿಯಲ್ಲಿ ರವಾನಿಸಿದ್ದರೆ ನಾವು ಅನೇಕ ಜೀವಗಳನ್ನು ಉಳಿಸುತ್ತಿದ್ದೆವು ನಾವು ಕನಿಷ್ಠ ಕೆಲವು ಪ್ರಮುಖ ಆಸ್ತಿಗಳನ್ನು ಉಳಿಸುತ್ತಿದ್ದೆವು ಯಾವಾಗಲೂ ಪರಿಹಾರ ಹಂತವಿದೆ ಪುನರ್ವಸತಿ ಹಂತವು ಕೆಲವು ತಿಂಗಳುಗಳವರೆಗೆ ಇರುತ್ತದೆ ಮತ್ತು ಅಂತಿಮವು ಪುನರ್ನಿರ್ಮಾಣ ಹಂತವಾಗಿದೆ ಸರ್ಕಾರ ಅಂತರರಾಷ್ಟ್ರೀಯ ಎನ್ಜಿಒಗಳು ಸ್ಥಳೀಯ ಎನ್ಜಿಒಗಳು ಮತ್ತು ಈ ಅಂಶಗಳಲ್ಲಿ ಕೆಲಸ ಮಾಡುವ ಸಮುದಾಯ ಗುಂಪುಗಳಿಂದ ಸಾಕಷ್ಟು ಜನರು ಕೆಲಸ ಮಾಡುತ್ತಿದ್ದಾರೆ ಆದ್ದರಿಂದ ನಾನು ಪರಿವರ್ತನೆಯ ಆಶ್ರಯದ ಬಗ್ಗೆ ಮಾತನಾಡುತ್ತಿದ್ದೇನೆ ಹಾಗಾಗಿ ಅವರು ಮಾಡಿದ್ದು ಅವರಿಗೆ ಎಲ್ಲಿ ವಾಸಿಸಬೇಕೆಂಬುದರ ತಕ್ಷಣದ ಅವಶ್ಯಕತೆಯಾಗಿದೆ ಅವರಲ್ಲಿ ಅನೇಕರು ತಮ್ಮ ಮನೆಗಳನ್ನು ಕಳೆದುಕೊಂಡರು ನಾನು ದೇವನಪಟ್ಟಿಣಂ ಗ್ರಾಮಕ್ಕೆ ಭೇಟಿ ನೀಡುತ್ತಿದ್ದೆ ಮೀನುಗಾರರ ದೊಡ್ಡ ಗ್ರಾಮ ಮತ್ತು ನಾನು ಬಹಳಷ್ಟು ಪ್ರಶ್ನಾವಳಿಗಳನ್ನು ತೆಗೆದುಕೊಂಡಿದ್ದೇನೆ ಮತ್ತು ಬಹಳಷ್ಟು ರಚನಾತ್ಮಕ ಸಂದರ್ಶನಗಳು ಮಾಡಿದ್ದೆ ಅವರು ತಗಡಿನ ಹಾಳೆಗಳನ್ನು ಪಡೆದು ಸುಮಾರು ಎರಡು ವರ್ಷಗಳಿಂದ ಇಲ್ಲಿ ವಾಸವಾಗಿದ್ದಾರೆ ಮತ್ತು ನೀವು ನೋಡುತ್ತಿರುವುದು ಟಿನ್ ಶೀಟ್ಗಳ ಬ್ಯಾರಕ್ಗಳು ವಾಸ್ತವವಾಗಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಇದೇ ರೀತಿಯ ವಸತಿಗಳನ್ನು ಒದಗಿಸಲಾಗಿದೆ ಮತ್ತು ಅವರು ಈ ಮನೆಗಳನ್ನು ತಿರಸ್ಕರಿಸಿದ ಬುಡಕಟ್ಟು ಸಮುದಾಯಗಳು ಅವರು ಈ ಮನೆಗಳನ್ನು ಬಹಿಷ್ಕರಿಸಿದ್ದಾರೆ ಆದ್ದರಿಂದ ಇಲ್ಲಿ ವಸ್ತುವು ಪ್ರಮುಖ ಪಾತ್ರ ವಹಿಸುತ್ತದೆ ಸಹಜವಾಗಿ ಅದನ್ನು ತಲುಪಿಸಲು ಬಹಳ ಕಡಿಮೆ ಸಮಯ ಬೇಕಾಗುತ್ತದೆ ಆದರೆ ಅವರು ಇನ್ನೂ ಕೆಲವು ತಿಂಗಳುಗಳ ಕಾಲ ಇಲ್ಲಿಯೇ ಇರಬೇಕಾಗುತ್ತದೆ ಮತ್ತು ಅದರ ಮೇಲೆ ಹೇಗೆ ಕೆಲಸ ಮಾಡಬೇಕು ಎಂಬುದನ್ನು ಅರ್ಥಮಾಡಿಕೊಳ್ಳಬೇಕು ಮತ್ತು ಮುಂದಿನ ದುರಂತದ ನಂತರ ಮೂಲಭೂತ ಸೌಕರ್ಯಗಳು ಶೌಚಾಲಯಗಳು ಅವರು ಶೌಚಾಲಯಕ್ಕಾಗಿ ಎಲ್ಲಿಗೆ ಹೋಗುತ್ತಾರೆ ಅವರು ನೀರಿನ ಸೇವೆಗಳನ್ನು ಎಲ್ಲಿ ಪಡೆಯುತ್ತಾರೆ ಮತ್ತು ಇಲ್ಲಿ ಕೆಲವು ಸಮಾನ ವೃತ್ತಿಪರ ಮನಸ್ಸುಗಳನ್ನು ಹೊಂದಿರುವ ಜನರು ಒಟ್ಟಿಗೆ ಸೇರುವ ಸಮಯವಾಗಿದೆ ಅವರು ಕೆಲವು ಆಯ್ಕೆಗಳನ್ನು ತೋರಿಸಲು ಪ್ರಾರಂಭಿಸಿದರು ಹೌದು ನಾವು ಈ ಆಯ್ಕೆಯನ್ನು ಒದಗಿಸುತ್ತೇವೆ ಈಗ ನೀವು ನಿರ್ಧರಿಸಬಹುದು ಅವರು ಏನು ನಿರ್ಧರಿಸುತ್ತಾರೆ ಎಂಬುದನ್ನು ನಿಮಗೆ ತಿಳಿಸಲು ನಾವು ಪ್ರಯತ್ನಿಸುತ್ತೇವೆ ಆದ್ದರಿಂದ ವಿಭಿನ್ನ ಪ್ರಕ್ರಿಯೆಯು ವಾಸ್ತವವಾಗಿ ಪರಿವರ್ತನೆಯ ಹಂತವನ್ನು ಅನುಸರಿಸಿ ಪ್ರಾರಂಭವಾಗುತ್ತದೆ ಆದರೆ ಅತ್ಯಂತ ಮುಖ್ಯವಾದ ಸವಾಲು ಅದರ ಬಗ್ಗೆ ಮಾತ್ರವಲ್ಲ ಅವುಗಳನ್ನು ನಿರ್ಮಿಸಿದ ರೂಪದಲ್ಲಿ ಮಾತ್ರ ಸಂಕುಚಿತಗೊಳಿಸಬಾರದು ಆದರೆ ಈ ಪರಿವರ್ತನೆಯ ಹಂತವು ಕ್ರಮೇಣ ಶಾಶ್ವತ ಹಂತಕ್ಕೆ ಹೇಗೆ ಹೋಗಬೇಕು ಎಂಬುದನ್ನು ನೋಡಬೇಕು ಮತ್ತು ಈ ಎರಡು ವರ್ಷಗಳಲ್ಲಿ ಈ ವಸ್ತುವನ್ನು ಹೇಗೆ ಮರುಬಳಕೆ ಮಾಡಬಹುದು ನಾವು ಪರಿಹರಿಸಬೇಕಾದ ವಿಷಯಗಳೇನು ಮಕ್ಕಳ ಶಾಲೆ ಸಮುದಾಯದ ಆರೋಗ್ಯ ಸೌಲಭ್ಯಗಳು ಸಮುದಾಯದ ಜೀವನೋಪಾಯ ಅವರು ಹೇಗೆ ಪುನರುತ್ಪಾದಿಸಬಹುದು ಮತ್ತು ಇವೆಲ್ಲವೂ ಸರಿ ಆದ್ದರಿಂದ ನಾನು ವಿದ್ಯಾರ್ಥಿಗಳ ಗಮನಕ್ಕೆ ತರಲು ಬಯಸುವ ಕೆಲವು ಪುರಾವೆಗಳು ಇವು ಹೌದು ಪರಿವರ್ತನೆಯ ಹಂತದಲ್ಲಿಯೂ ಕೆಲವು ಸವಾಲುಗಳಿವೆ ಸರಿ ನೀವು ಚೆನ್ನಾಗಿ ಅರ್ಥಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ತುಂಬ ಧನ್ಯವಾದಗಳು